ನಮಸ್ಕಾರ ನನ್ನ ಹೆಸರು ವಿಪುಲ್ ಮಾತುರ ಮುಖ್ಯ ಇಂಜಿನಿಯರ್ ಫ್ಲೈಟ್ ಪ್ರಯೋಗಾಲಯ IIT ಕಾನ್ಪೂರ್ ವಿಮಾನದ ಬಗ್ಗೆ ಒಂದು ಚಿಕ್ಕದಾದ ಪ್ರಸ್ತುತಿಯನ್ನು ನೀಡಲು ನಾನು ಇಲ್ಲಿ ಬಂದಿದ್ದೇನೆ ನಮ್ಮ ದೇಶದಲ್ಲಿ ಹೇಗೆ ಚಿಕ್ಕದಾದ ಸಂಸ್ಥೆಗಳು ವಿಮಾನದ ಕಾರ್ಯನಿರ್ವಹಣೆಯನ್ನು ಮಾಡುತ್ತಾರೆ ಎಂಬುದನ್ನು ಗಮನಿಸೋಣ ಅದರ ಕಾರ್ಯಾಚರಣೆಯನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಒಂದು ವಿಮಾನ ಕಾರ್ಯನಿರ್ವಹಿಸಲು ಯಾವ ಅಂಶಗಳು ಒಳಗೊಂಡಿರುತ್ತದೆ ಎಂದು ತಿಳಿದುಕೊಳ್ಳುವುದು ತುಂಬಾ ಪ್ರಮುಖವಾಗಿರುತ್ತದೆ ಅಂದರೆ ಅದರ ವಿನ್ಯಾಸ ಬೆಳವಣಿಗೆ ನಿಯಂತ್ರಕ ಅಧಿಕಾರಿಗಳು ವಿವಿಧ ಪರಿಶೀಲನೆಗಳು ಸೃಷ್ಟಿಕರ್ತರ ವಿವಿಧ ಸೂಚನೆಗಳು ತಿಳಿದುಕೊಂಡಿರಬೇಕು ಇದರಲ್ಲಿ ಒಳಗೊಂಡಿರುವಂತಹ ಜಟಿಲತೆಗಳನ್ನು ನಾವು ತಿಳಿದುಕೊಳ್ಳುವುದು ತುಂಬಾ ಪ್ರಮುಖವಾಗಿರುತ್ತದೆ ಪರಿಶೀಲನೆಯ ಜೊತೆಗೆ ನಾವು ಪ್ರತಿದಿನ ಮಾಡುವಂತಹ ವಿವಿಧ ಪರಿಶೀಲನೆಗಳನ್ನು ಅಂದರೆ ಹೀಗೆ ವಿಮಾನವನ್ನು ಹಾರನ್ನು ಸಿದ್ಧಪಡಿಸುತ್ತಾರೆ ಯಾವ ಪರಿಶೀಲನೆ ಗಳನ್ನು ವಿಮಾನದ ಮೇಲೆ ಮಾಡಲಾಗುತ್ತದೆ ಅಂದರೆ ವಿಮಾನವನ್ನು ಹಾರಲು ಸಿದ್ಧಪಡಿಸಿದ ಮೇಲೆ ಇಂಜಿನ್ ಆರಂಭಿಸುವುದು ನಿಮಗೆ ನಾವು ತೋರಿಸುತ್ತೇವೆ ಹಾಗಾದರೆ ನೀವು ವಾಯುಯಾನವನ್ನು ಅಂದರೆ ವಿಮಾನಕ್ಕೆ ಸಂಬಂಧ ಪಟ್ಟಿದ್ದರೆ ಅದನ್ನು ವಾಯುಯಾನ ಅನ್ನಬಹುದು ಅಂದರೆ ಅದು ಪ್ರಾಯೋಗಿಕ ಅಂಶವಾಗಿರುತ್ತದೆ ಅಥವಾ ವಿಮಾನ ಶಾಸ್ತ್ರದ ಗಳು ಅಂದರೆ ವಿಮಾನದ ವಿನ್ಯಾಸ ವಿಮಾನದ ಬೆಳವಣಿಗೆ ವಿನ್ಯಾಸವನ್ನು ಅಭಿವೃದ್ಧಿಪಡಿಸುವುದು ವಿನ್ಯಾಸ ಮಾಡಿರುವ ವಿಮಾನವನ್ನು ಸೃಷ್ಟಿಸುವುದು ಮಧುರ ಕಾರ್ಯನಿರ್ವಹಣೆ ಮತ್ತು ವಿಮಾನದ ಉಪಯೋಗ ನನ್ನರೆ ವಿಶೇಷವಾಗಿ ಗಾಳಿಗಿಂತ ಭಾರವಿರುವ ವಿಮಾನವು ಆಗಿರುತ್ತದೆ ಹಾಗಾದರೆ ಮೊದಲನೆಯದಾಗಿ ನೀವು ಯಂತ್ರವನ್ನು ವಿನ್ಯಾಸ ಮಾಡಬೇಕು ವಿನ್ಯಾಸದ ಆಧಾರದ ಮೇಲೆ ಯಂತ್ರವನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಅದನ್ನು ಸೃಷ್ಟಿಸಿದ ಮೇಲೆ ಅದು ಸರಿಯಾಗಿ ಕಾರ್ಯನಿರ್ವಹಣೆಯನ್ನು ಮಾಡಬೇಕು ಮತ್ತು ವಿಮಾನವನ್ನು ಬಳಸಬೇಕು ಹಾಗಾದರೆ ವಾಯುಯಾನ ಎಂದರೆ ವಿನ್ಯಾಸ ಮಾಡುವುದು ಅಭಿವೃದ್ಧಿಪಡಿಸುವುದು ಸೃಷ್ಟಿಸುವುದು ಕಾರ್ಯನಿರ್ವಹಣೆ ಮತ್ತು ವಿಮಾನದ ಉಪಯೋಗ ಆಗಿರುತ್ತದೆ ಈಗ ವಿಮಾನದ ಕಾರ್ಯನಿರ್ವಹಣೆಯನ್ನು ಯಂತ್ರ ಅದರ ಜೀವಿತಾವಧಿ ಮತ್ತು ಅದರ ಗುಣಲಕ್ಷಣಗಳು ಹೊಂದಿರುತ್ತದೆ ಹಾಗಾದರೆ ಇವುಗಳ ಪಾಲವು ತುಂಬಾ ಹೆಚ್ಚು ಆಗಿರುತ್ತದೆ ಮತ್ತು ಅವೆಲ್ಲವೂ ಸುರಕ್ಷತೆಯ ಸುತ್ತಲೂ ಇರುತ್ತದೆ ನಾವು ಸುರಕ್ಷತೆಯ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸಬೇಕು ಅಂದರೆ ವಿಮಾನದ ಕಾರ್ಯನಿರ್ವಹಣೆಯಲ್ಲಿ ಇರುವಂತಹ ಪ್ರತಿಯೊಬ್ಬರು ಅಂದರೆ ಪೈಲೆಟ್ಇಂಜಿನಿಯರ್ ಅಥವಾ ನಿಯಂತ್ರಣ ಪ್ರಾಧಿಕಾರ ಎಲ್ಲರೂ ಸುರಕ್ಷತೆಯ ಗೋಸ್ಕರ ಕಾರ್ಯನಿರ್ವಹಿಸುತ್ತಾರೆ ಸುರಕ್ಷತೆ ಅಂದರೆ ವಿಫಲತೆಯನ್ನು ತಡೆಗಟ್ಟಲು ಇರುವಂತಹ ನಿಯಂತ್ರಣ ಶಿಕ್ಷಣ ಮತ್ತು ತರಬೇತಿ ಆಗಿರುತ್ತದೆ ವಿಫಲತೆ ನಿಯಮಗಳಿಂದ ಕಾರ್ಯನಿರ್ವಹಣೆಯಲ್ಲಿ ಇರುವಂತಹ ವ್ಯಕ್ತಿಯನ್ನು ಸರಿಯಾದ ಶಿಕ್ಷಣ ನೀಡುವುದರಿಂದ ಸಿಗುವಂತಹ ನಿಯಂತ್ರಣಗಳಿಂದ ನಿರ್ವಹಣೆಯಿಂದ ಯಂತ್ರದ ನಿರ್ವಹಣೆಯಿಂದ ಮತ್ತು ಸರಿಯಾದ ತರಬೇತಿಗಳಿಂದ ತಡೆಗಟ್ಟಬಹುದು ಇದರ ಅರ್ಥವೇನೆಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಥವಾ ಆಸ್ತಿಯನ್ನು ಹಾನಿ ಮಾಡದೆ ಮತ್ತು ಅವಶ್ಯಕ ಸುರಕ್ಷತೆಯ ಮಿತಿಯಲ್ಲಿ ನಿರ್ವಹಣೆ ಮಾಡುವುದರಿಂದ ತಡೆಗಟ್ಟಬಹುದು ಶೈಕ್ಷಣಿಕ ನಿಯಮಗಳಿಂದ ಮತ್ತು ತರಬೇತಿಯಿಂದ ವ್ಯಕ್ತಿಯ ಮತ್ತು ಆಸ್ತಿಯ ಹಾನಿಯನ್ನು ಕಡಿಮೆ ಮಾಡಬಹುದು ಮತ್ತು ಇದು ಸತತವಾಗಿ ನಡೆಯುವಂತಹ ಅಪಾಯವನ್ನು ಕಂಡು ಹಿಡಿಯುವಂತಹ ಕ್ರಿಯೆ ಮತ್ತು ಅಪಾಯದ ನಿರ್ವಹಣೆ ಆಗಿರುತ್ತದೆ ಹೀಗಾಗಿ ನೀವು ಗಮನಿಸಬಹುದು ಸುರಕ್ಷತೆಯು ವಿಫಲತೆಯನ್ನು ನಿಯಮ ಶಿಕ್ಷಣ ಮತ್ತು ತರಬೇತಿಗಳಿಂದ ತಡೆಗಟ್ಟುವುದು ಆಗಿರುತ್ತದೆ ಅಂದರೆ ವ್ಯಕ್ತಿಯನ್ನು ಅಥವಾ ಆಸ್ತಿಯನ್ನು ಪಡಿಸುವಂತಹ ಅಪಾಯವು ಕಡಿಮೆ ಇರುತ್ತದೆ ಮತ್ತು ಅದನ್ನು ಸುರಕ್ಷತೆಯ ಮಿತಿಯಲ್ಲಿ ಸತತವಾದ ಅಪಾಯವನ್ನು ಕಂಡು ಹಿಡಿಯುವಂತಹ ಮತ್ತು ಅದನ್ನು ನೋಡಿಕೊಳ್ಳುವಂತಹ ಕ್ರಿಯೆಯಿಂದ ನಿಯಂತ್ರಿಸಲಾಗುತ್ತದೆ ಹೀಗಾಗಿ ನಾವೆಲ್ಲರೂ ಸುರಕ್ಷತೆಯ ಗೋಸ್ಕರ ಕನಿಷ್ಠ ಪ್ರಮಾಣದ ಅಪಾಯವನ್ನು ಹೊಂದಿರುವ ರೀತಿಯಲ್ಲಿ ನೋಡಿಕೊಳ್ಳುತ್ತೇವೆ ವಿಮಾನ ಎಂದರೇನು ಈಗ ವಿಮಾನವು ಅಂದರೆ ಪರಿಸರದಲ್ಲಿನ ಗಾಳಿಯ ಆಸರೆಯನ್ನು ಹೊಂದಿಕೊಳ್ಳುವಂತಹ ಮತ್ತು ಭೂಮಿಯಿಂದ ಯಾವುದೇ ಪ್ರತಿಕ್ರಿಯೆ ಇರದ ಯಂತ್ರ ಆಗಿರುತ್ತದೆ ಅಂದರೆ ಇದು ಬಲೂನ್ ಸ್ಥಿರವಾದ ಅಥವಾ ಸ್ವತಂತ್ರ ವಾಯುಯಾನ ಗಾಳಿಪಟ ಗ್ಲೈಡರ್ ಮತ್ತು ಹಾರುವ ಯಂತ್ರ ಆಗಿರುತ್ತದೆ ಹಾಗಾದರೆ ನೀವು ಗಾಳಿಯ ಪ್ರತಿಕ್ರಿಯೆಯಿಂದ ವಾತಾವರಣದಲ್ಲಿ ಆಧಾರವನ್ನು ಪಡೆಯುವಂತಹ ಯಂತ್ರವನ್ನು ನೀವು ಗಮನಿಸಿದ್ದೀರಾ ಭೂಮಿಯ ಮೇಲಿಂದ ಸಿಗುವಂತಹ ಗಾಳಿಯ ಪ್ರತಿಕ್ರಿಯೆಯನ್ನು ಹೊರತುಪಡಿಸಿದರೆ ಅದು ವಿಮಾನವು ಆಗಿರುತ್ತದೆ ಅದು ಸ್ವತಂತ್ರವಾಗಿ ಇರಬಹುದು ಅದು ಸ್ಥಿರವಾದ ಅಥವಾ ಸ್ವತಂತ್ರ ಬಲೂನ್ ಆಗಿರಬಹುದು ಅದು ವಾಯುಯಾನ ಆಗಿರಬಹುದು ಗಾಳಿಪಟ ಗ್ಲೈಡರ್ಅಥವಾ ಯಾವುದೇ ರೀತಿಯ ಹಾರುವ ಯಂತ್ರ ಆಗಿರಬಹುದು ಈಗ ಏರೋಪ್ಲೇನ್ ಅಂದರೇನು ಏರೋಪ್ಲೇನ್ ಅಂದರೆ ಗಾಳಿಯಕ್ಕಿಂತ ಭಾರವಾಗಿರುವ ಶಕ್ತಿಯಿಂದ ಚಾಲಿತ ವಿಮಾನ ಆಗಿರುತ್ತದೆ ಅಲ್ಲಿ ಲಿಫ್ಟ್ ಪ್ರಮುಖವಾಗಿ ಸ್ಥಿರವಾದ ಪ್ರದೇಶದ ಮೇಲೆ ವಿಮಾನದ ಸ್ಥಿತಿಗೆ ಏರೋಡೈನಮಿಕ್ ಪ್ರತಿಕ್ರಿಯೆಯಿಂದ ದೊರಕುತ್ತದೆ ಹೀಗಾಗಿ ನೀವು ವಿಮಾನ ಹಾಗೂ ಏರೋಪ್ಲೇನ್ಗಳಲ್ಲಿ ವ್ಯತ್ಯಾಸವನ್ನು ನೋಡಬಹುದು ಏರೋಪ್ಲೇನ್ ವಿಮಾನ ಕೂಡ ಆಗಿರುತ್ತದೆ ಆದರೆ ಶಕ್ತಿಯಿಂದ ಚಾಲಿತ ಮತ್ತು ಗಾಳಿಗಿಂತ ಭಾರವಾಗಿರುತ್ತದೆ ಮತ್ತು ಅಲ್ಲಿ ಲಿಫ್ಟ್ ಪ್ರಮುಖವಾಗಿ ಸ್ಥಿರವಾದ ಪ್ರದೇಶದ ಮೇಲೆ ವಿಮಾನದ ಸ್ಥಿತಿಗೆ ಏರೋಡೈನಮಿಕ್ ಪ್ರತಿಕ್ರಿಯೆಯಿಂದ ದೊರಕುತ್ತದೆ ಈಗ ವಿಮಾನದ ಕಾರ್ಯನಿರ್ವಹಣೆಯು ಅಂತರರಾಷ್ಟ್ರೀಯ ಸಂಸ್ಥೆಗಳ ಮೂಲಕ ಆಡಳಿತ ಮಾಡಲಾಗುತ್ತದೆ UN ವಿಶೇಷ ಸಂಸ್ಥೆ ಗಳಾದ ಅಂತರ್ರಾಷ್ಟ್ರೀಯ ನಾಗರೀಕ ವಾಯುಯಾನ ಸಂಸ್ಥೆ ICAO ಇದು UN ವಿಶೇಷ ಸಂಸ್ಥೆ ಆಗಿದ್ದು ಅದನ್ನು 1944ರಲ್ಲಿ ಸ್ಥಾಪಿಸಲಾಗಿತ್ತು ಹಾಗಾದರೆ ವಿಮಾನದ ಕಾರ್ಯನಿರ್ವಹಣೆ ಸಂಪೂರ್ಣ ಜಗತ್ತಿನ ವಾಯುಯಾನದ ಆಡಳಿತ ಮತ್ತು ನಿರ್ವಹಣೆ ಮತ್ತು ಅಂತರ್ರಾಷ್ಟ್ರೀಯ ನಿಯಮಗಳು ಹಾಗೂ ಸೂಚನೆಗಳನ್ನು ಎಲ್ಲಾ ಭಾಗಗಳಲ್ಲಿ ಒಂದೇ ರೀತಿಯಲ್ಲಿ ಮಾಡಲಾಗಿದೆ ICAO ಪ್ರಧಾನ ಕಚೇರಿಯು ಮಾಂಟ್ರಿಯಲ್ ಕೆನಡಾದಲ್ಲಿ ಇದೆ ಭಾರತದ ಸಾರ್ವಜನಿಕ ವಾಯುಯಾನದ ನಿಯಂತ್ರಕ ಸಂಸ್ಥೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ DGCA ಆಗಿರುತ್ತದೆ Sದಲ್ಲಿ ಸಾರ್ವಜನಿಕ ವಾಯುಯಾನದ ನಿಯಂತ್ರಕ ಸಂಸ್ಥೆ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ FAA ಆಗಿರುತ್ತದೆ ಮತ್ತು ಯುರೋಪ್ ನಲ್ಲಿ ಯುರೋಪ್ ಸಾರ್ವಜನಿಕ ವಾಯುಯಾನದ ನಿಯಂತ್ರಕ ಸಂಸ್ಥೆ ಯುರೋಪಿಯನ್ ಏವಿಯೇಷನ್ ಸೇಫ್ಟಿ ಸಂಸ್ಥೆ EASA ಆಗಿರುತ್ತದೆ ಹೀಗಾಗಿ ಈಗ ಭಾರತದ ನಿಯಮಗಳು ಭಾರತದ ವಿಮಾನಗಳ ನಿಯಮಗಳು ಭಾರತದ ಸಾರ್ವಜನಿಕ ವಾಯುಯಾನದ ಕಾರ್ಯನಿರ್ವಹಣೆಯು ವಿಮಾನದ 1934 ಆಕ್ಟ್ ಅನುಗುಣವಾಗಿ ಇರುತ್ತದೆ ಅದು ಸಂಸತ್ತಿನ ಮೂಲಕ ಮಾಡಲಾಗಿರುತ್ತದೆ ಆ 1937 ಆಕ್ಟ್ ಅನುಗುಣವಾಗಿ ವಿಮಾನದ ನಿಯಮಗಳನ್ನು ಸೃಷ್ಟಿಸಲಾಯಿತು ಅವುಗಳನ್ನು ನೀವು ಈಗ ನೋಡಬಹುದು ಅವುಗಳಲ್ಲಿ ಹಲವಾರು ಭಾಗಗಳಿವೆ ಭಾರತದ ವಿಮಾನದ 1937 ಆಕ್ಟ್ ಹಲವಾರು ಭಾಗಗಳನ್ನು ಹೊಂದಿದೆ ನೀವು ಮೊದಲನೆಯದಾಗಿ ಪ್ರಾರ್ಥಮಿಕ ಭಾಗವನ್ನು ನೋಡಬಹುದು ಎರಡನೆಯದು ಹಾರಲು ಬೇಕಾದ ಸಾಮಾನ್ಯವಾದ ಸೂಚನೆಗಳು ಆಗಿರುತ್ತದೆ ಮೂರನೇ ಭಾಗವು ಸಾಮಾನ್ಯವಾದ ಸುರಕ್ಷತಾ ಸ್ಥಿತಿಗಳು ಆಗಿರುತ್ತದೆ ನಾಲ್ಕನೇ ಭಾಗವು ವಿಮಾನದ ದಾಖಲಾತಿ ಮತ್ತು ಗುರುತು ಆಗಿರುತ್ತದೆ ಐದನೇ ಭಾಗವು ಸಿಬ್ಬಂದಿ ವರ್ಗದ ಬಗ್ಗೆ ಆಗಿರುತ್ತದೆ ಆರನೇ ಭಾಗವು ವಾಯು ಯೋಗ್ಯತೆ ಬಗ್ಗೆ ಆಗಿರುತ್ತದೆ ಏಳನೇ ಭಾಗವು ರೇಡಿಯೋ ಮತ್ತು ಟೆಲಿಗ್ರಾಫ್ ಬಗ್ಗೆ ಆಗಿರುತ್ತದೆ ಎಂಟನೇ ಭಾಗವು ಏರೋನಾಟಿಕಲ್ ಅಪಾಯಕಾರಿ ಬೆಳಕು ನೆಲದ ಬೆಳಕು ಮತ್ತು ಕ್ಷಣಿಕ ಬೆಳಕು ಬಗ್ಗೆ ಆಗಿರುತ್ತದೆ ಒಂಬತ್ತನೇ ಭಾಗವು ದೈನಿಕ ಪುಸ್ತಕದ ಬಗ್ಗೆ ಆಗಿರುತ್ತದೆ ಹನ್ನೊಂದನೇ ಭಾಗವು ಏರೋ ಡ್ರೋಮ್ ಬಗ್ಗೆ ಆಗಿರುತ್ತದೆ 12ನೇ ಭಾಗವು ವಾಯು ಸಂಚಾರ ನಿಯಂತ್ರಣದ ಸಿಬ್ಬಂದಿಗಳ ಬಗ್ಗೆ ಆಗಿರುತ್ತದೆ 12ನೇ A ಭಾಗವು ಏರೋನಾಟಿಕಲ್ ದೂರಸಂಪರ್ಕದ ಬಗ್ಗೆ ಆಗಿರುತ್ತದೆ 12ನೇ B ಭಾಗವು ನಿಯಂತ್ರಣ ಪೂರ್ವ ಸಿದ್ಧತೆಯ ಬಗ್ಗೆ ಆಗಿರುತ್ತದೆ 12ನೇ C ಭಾಗವು ಇಂಜಿನಿಯರಿಂಗ್ ಪರಿಶೀಲನೆ ಮತ್ತು ಸಂಸ್ಥೆಗೆ ಕೈಪಿಡಿ ಅವಶ್ಯಕತೆಗಳ ಬಗ್ಗೆ ಆಗಿರುತ್ತದೆ 13ನೇ ಭಾಗವು ವಾಯು ಸಾರಿಗೆ ವ್ಯವಸ್ಥೆ ಮತ್ತು ವೈಮಾನಿಕ ಕಾರ್ಯಗಳ ಬಗ್ಗೆ ಆಗಿರುತ್ತದೆ 13ನೇ A ಹಾಗೂ ಇಂಜಿನಿಯರಿಂಗ್ ಪರಿಶೀಲನೆ ಮತ್ತು ಮಾಲೀಕರ ಅಥವಾ ಕಾರ್ಯನಿರ್ವಾಹಕರ ಕೈಪಿಡಿ ಅವಶ್ಯಕತೆಗಳ ಬಗ್ಗೆ ಆಗಿರುತ್ತದೆ ಮತ್ತು 14ನೆ ಭಾಗವು ಸಾಮಾನ್ಯವಾದ ಅಂಶಗಳ ಬಗ್ಗೆ ಆಗಿರುತ್ತದೆ ಈ ರೀತಿಯಲ್ಲಿ ನೀವು ಗಮನಿಸಬಹುದು ವಿಮಾನದ ನಿಯಮಗಳು ಹಲವಾರು ಭಾಗಗಳಲ್ಲಿ ವಿಭಾಗಿಸಲಾಗಿದೆ ಅವುಗಳಲ್ಲಿ ಆವರಣಗಳನ್ನು ಉಪಯೋಗಿಸಿ ನಿಯಮದ ಸಂಖ್ಯೆಗಳನ್ನು ನೀಡಲಾಗಿದೆ ಉದಾಹರಣೆಗೆ ಪ್ರಾರ್ಥಮಿಕ ಭಾಗದಲ್ಲಿ 1 3b ಅಂದರೆ 1ರಿಂದ 3B ನಿಯಮಗಳಲ್ಲಿ ಒಟ್ಟು 13 ನಿಯಮಗಳಿವೆ ನೀವು ಆರನೇ ಭಾಗವನ್ನು ಗಮನಿಸಿದರೆ ಅದು ವಾಯು ಯೋಗ್ಯತೆಯ ಬಗ್ಗೆ ಆಗಿರುತ್ತದೆ ವಿಮಾನದ ನಿರ್ವಹಣೆ ಮಾಡುವ ನಾವು ಪ್ರಮುಖವಾಗಿ ವಿಮಾನದ ವಾಯು ಯೋಗ್ಯತೆಯ ಬಗ್ಗೆ ಕಾಳಜಿಯನ್ನು ವಹಿಸುತ್ತೇವೆ ಮತ್ತು ಅದರ ನಿಯಮಗಳ ಸಂಖ್ಯೆಯು 49 ರಿಂದ 62 ವರೆಗೂ ಆಗಿರುತ್ತದೆ ವಿಮಾನದ 1934 ಆಕ್ಟ್ ನ ನಾಲ್ಕನೇ ಭಾಗದಲ್ಲಿ ICAO ಸಂಬಂಧಪಟ್ಟ ಸಂಪ್ರದಾಯಗಳನ್ನು ಕೇಂದ್ರ ಸರ್ಕಾರವು ಸೇರಿಸಿದೆ ಹೀಗಾಗಿ ಅಲ್ಲಿ ಕೆಲವೊಂದು ನಿಯಂತ್ರಣ ಅಧಿಕಾರಿಗಳು ಇರುತ್ತದೆ ಅವುಗಳನ್ನು ಆ ದೇಶವು ಅಂದರೆ ಸಾರಿಗೆ ವಾಯುಯಾನ ಇರುವಂತಹ ದೇಶವು ICAO ಅವಶ್ಯಕತೆಯತಕ್ಕಂತೆ ICAO ಸಂಬಂಧಪಟ್ಟ ಅಂಶಗಳ ಜೊತೆಗೆ ಹೊಂದಿಕೊಳ್ಳಬೇಕು ಹೀಗಾಗಿ ಇಂತಹ ಅವಶ್ಯಕತೆಗಳನ್ನು ಹೊಂದಿಕೊಳ್ಳಬೇಕಾದರೆ ವಿಮಾನದ ಆಕ್ಟನ 4ನೇ ಭಾಗವು ಕೇಂದ್ರಸರ್ಕಾರವನ್ನು ನಿಯಮಗಳನ್ನು ಸೃಷ್ಟಿಸಲು ಸಕ್ರಿಯಗೊಳಿಸುತ್ತದೆ ಇದು DGCAವನ್ನು ಮಾನದಂಡ ಹಾಗೂ ವಿಧಾನಗಳನ್ನು ಸೃಷ್ಟಿಸಲು ಸಕ್ರಿಯಗೊಳಿಸುತ್ತದೆ ಅಂದರೆ ಸಾರ್ವಜನಿಕ ವಾಯುಯಾನದ ಅವಶ್ಯಕತೆಗಳನ್ನು ಸೃಷ್ಟಿಸಲು ಅವುಗಳನ್ನು ನಾವು CAR ಎನ್ನುತ್ತೇವೆ ಮತ್ತು ಅವುಗಳನ್ನು ವಿಸ್ತಾರವಾದ ಅವಶ್ಯಕತೆಗಳನ್ನು ಮತ್ತು ಸಂಬಂಧಪಟ್ಟ ವಿಧಾನಗಳನ್ನು ಪಡೆದುಕೊಳ್ಳಲು ಬಳಸಲಾಗುತ್ತದೆ ನಿಯಮ ಮತ್ತು ನಿಯಂತ್ರಣಗಳನ್ನು ಗಮನದಲ್ಲಿಟ್ಟುಕೊಂಡು ನಿಯಂತ್ರಣ ಅಧಿಕಾರಿಗಳು ಇದನ್ನು ಅವಶ್ಯಕತೆಯನ್ನು ಸರಿಯಾಗಿ ಮತ್ತು ಸಮಾನವಾಗಿ ಸೃಷ್ಟಿಸುತ್ತದೆ ಇದು ವಿಮಾನದ ನಿರ್ವಹಣೆಯ ಸುರಕ್ಷತೆಗೆ ಸಂಬಂಧಪಟ್ಟ ಬೇರೆ ಅಂಶಗಳನ್ನು ಡೈರೆಕ್ಟರ್ ಜನರಲ್ ಪರಿಗಣಿಸಲಾದ ಅವಶ್ಯಕತೆಗಳನ್ನುತಿಳಿಸುತ್ತದೆ ಇಲ್ಲಿ ಡೈರೆಕ್ಟರ್ ಜನರಲ್ ಅಂದರೆ ಸಾರಿಗೆ ವಾಯುಯಾನದ ಡೈರೆಕ್ಟರ್ ಜನರಲ್ ಎಂದು ಅರ್ಥ ಇದು ವಿಚಾರಣಾ ನ್ಯಾಯಾಲಯದ ಅಥವಾ ಕೇಂದ್ರ ಸರ್ಕಾರವು ಅಥವಾ ಡೈರೆಕ್ಟರ್ ಜನರಲ್ ನಿರ್ಮಿಸಿರುವ ಅಂತಹ ಬೇರೆ ಸಮಿತಿಗಳ ಶಿಫಾರಸುಗಳನ್ನು ಕಾರ್ಯಗತಗೊಳಿಸುತ್ತದೆ ಈಗ ನೀವು ನಾಗರಿಕತೆಯ ಅವಶ್ಯಕತೆಗಳನ್ನು ಅಂದರೆ ನೀಡಿರುವಂತಹ CAR ಗಮನಿಸಬಹುದು ಇದು ಸಹಿತ ವಿವಿಧ ಭಾಗಗಳನ್ನು ಹೊಂದಿದೆ 1 ಭಾಗವು ಸಾಮಾನ್ಯವಾದ ಅಂಶಗಳನ್ನು ಹೊಂದಿದೆ ಭಾಗ 2 ವಾಯು ಯೋಗ್ಯತೆ ಹೊಂದಿರುತ್ತದೆ ಭಾಗ 3 ವಾಯು ಸಾರಿಗೆ ಆಗಿರುತ್ತದೆ 4 ಭಾಗವು ವಿಮಾನ ನಿಲ್ದಾಣದ ಮಾನದಂಡಗಳು ಮತ್ತು ಪರವಾನಿಗೆ ಆಗಿರುತ್ತದೆ 5 ಭಾಗ ವಾಯು ಸುರಕ್ಷತೆ ಭಾಗ 6 ವಿನ್ಯಾಸದ ಮಾನದಂಡಗಳು ಮತ್ತು ವಿವಿಧ ಪ್ರಮಾಣೀಕರಣ ಹೊಂದಿರುತ್ತದೆ ಭಾಗ 7 ವಿಮಾನ ಸಿಬ್ಬಂದಿಗಳ ತರಬೇತಿ ಮತ್ತು ಪರವಾನಿಗೆ ಹೊಂದಿರುತ್ತದೆ ಭಾಗ 8 ವಿಮಾನದ ಕಾರ್ಯಾಚರಣೆ ಆಗಿರುತ್ತದೆ ಭಾಗ 9 ವಾಯುಪ್ರದೇಶ ಮತ್ತು ವಾಯು ಸಂಚರಣೆ ಸೇವೆಯ ಮಾನದಂಡ ಹೊಂದಿರುತ್ತದೆ ಭಾಗ 10 ವಾಯುಯಾನ ಪರಿಸರ ಸಂರಕ್ಷಣೆ ಆಗಿರುತ್ತದೆ ಭಾಗ 11 ಅಪಾಯಕಾರಿ ವಸ್ತುಗಳ ಸುರಕ್ಷಿತ ವಾಯು ಸಾರಿಗೆ ಆಗಿರುತ್ತದೆ ಪುನಹ ವಿಮಾನದ ನಿರ್ವಹಣೆಯು ಭಾಗ 2ಕ್ಕೆ ಸಂಬಂಧಪಟ್ಟಿದೆ ಅದು ವಾಯು ಯೋಗ್ಯತೆ ಆಗಿರುತ್ತದೆ ಹೀಗಾಗಿ ನೀವು ಸಾರ್ವಜನಿಕ ವಾಯುಯಾನದ ಅವಶ್ಯಕತೆಯಲ್ಲಿ ವಿವಿಧ ಭಾಗಗಳನ್ನು ಗಮನಿಸಬಹುದು ಈಗ ಇವೆಲ್ಲವೂ ನಿಯಂತ್ರಣಗಳ ಬಗ್ಗೆ ವಿಮಾನದ ನಿಯಮಗಳ ಸಾರ್ವಜನಿಕ ವಾಯುಯಾನದ ಅವಶ್ಯಕತೆಯ ಬಗ್ಗೆ ಆಗಿರುತ್ತದೆ ಈಗ ವಿಮಾನದ ವಿನ್ಯಾಸದ ಬಗ್ಗೆ ಗಮನಿಸಿದರೆ ಒಮ್ಮೆ ವಿಮಾನವನ್ನು ವಿನ್ಯಾಸ ಮಾಡಿ ಅಭಿವೃದ್ಧಿಪಡಿಸಿದರೆ ಅಂದರೆ ವಿಮಾನವು ಪ್ರಮಾಣೀಕರಣ ಮಾಡಿಸುವುದಾದರೆ DGCA ವಿವಿಧ ಪ್ರಕಾರದ ಪ್ರಮಾಣಪತ್ರವನ್ನು ನೀಡುತ್ತದೆ A ಪ್ರಕಾರದ ಪ್ರಮಾಣಪತ್ರ ನೀಡಿರುವಂತಹ ಒಂದು ದಾಖಲೆ ನ್ಯಾಯ ಸಮ್ಮತಿಯ ಅಥವಾ ಡೈರೆಕ್ಟರ್ ಜನರಲ್ ಸ್ವೀಕರಿಸಲಾದ ದಾಖಲಾಗಿರುತ್ತದೆ ಏಕೆಂದರೆ ಅದು ವಿಮಾನದ ವಿನ್ಯಾಸವನ್ನು ಅಥವಾ ಇಂಜಿನ್ ಅಥವಾ ಅನುಸರಿಸುವಂತಹ ಪ್ರೊಪೆಲ್ಲರ್ ವಿನ್ಯಾಸ DGCA ನೀಡಿರುವಂತಹ ಸೂಕ್ತವಾದ ಅಂಶವನ್ನು ಹೋಲಿಸಬೇಕು ಈ ರೀತಿಯ ಪ್ರಮಾಣ ಪತ್ರವು ಏನು ಸೂಚಿಸುತ್ತದೆ ಅಂದರೆ ಒಪ್ಪಿಗೆ ನೀಡಿರುವಂತಹ ವಿನ್ಯಾಸದಲ್ಲಿ ಈ ವಿಮಾನವು ಸೃಷ್ಟಿಸಿರುತ್ತಾರೆ ಮತ್ತು ಆ ವಿನ್ಯಾಸವು ವಾಯು ಯೋಗ್ಯತೆ ಅವಶ್ಯಕತೆಗಳನ್ನು ಹೊಂದಿರುತ್ತದೆ ನಿಯಂತ್ರಣಾಧಿಕಾರಿಗಳು ವಿನ್ಯಾಸ ಮಾಡಿರುವಂತಹ ಪತ್ರಗಳನ್ನು ಮತ್ತು ಪ್ರಕ್ರಿಯೆಗಳನ್ನು ಹೋಲಿಸುತ್ತಾರೆ ಏಕೆಂದರೆ ಆ ವಿನ್ಯಾಸವು ಅವಶ್ಯಕತೆಗಳನ್ನು ಪೂರೈಸುತ್ತದೆ ಎಂಬುದನ್ನು ಕಂಡುಹಿಡಿಯಬಹುದು ಒಮ್ಮೆ ವಿಮಾನವು ಪ್ರಮಾಣೀಕರಣ ಆದಮೇಲೆ ವಾಯು ಯೋಗ್ಯತೆಯ ಪ್ರಮಾಣೀಕರಣವನ್ನು ನೀಡಲಾಗುತ್ತದೆ ವಾಯು ಯೋಗ್ಯತೆಯ ಪ್ರಮಾಣ ಪತ್ರ ಅಂದರೆ ವಿಮಾನದ ನಿರ್ದಿಷ್ಟವಾದ ಅಂತಹ ಪತ್ರ ಆಗಿರುತ್ತದೆ ಅದು ಡೈರೆಕ್ಟರ್ ಜನರಲ್ ನೀಡಿರುವ ವಿಮಾನದ ನಿರ್ದಿಷ್ಟ ದಾಖಲೆ ಆಗಿರುತ್ತದೆ ಅದು ಏನು ಸೂಚಿಸುತ್ತದೆ ಅಂದರೆ ಯಾವ ರೀತಿಯ ವಿನ್ಯಾಸವನ್ನು ಹೊಂದಿದೆ ಎಂದು ಮತ್ತು ಅದು ಉಪಯೋಗಿಸಲು ಸುರಕ್ಷಿತವಾಗಿದೆ ಎಂದು ಸೂಚಿಸುತ್ತದೆ ಡೈರೆಕ್ಟರ್ ಜನರಲ್ನೀಡಿರುವಂತಹ ಸೂಚನೆಗಳ ಪ್ರಕಾರ C ಆಫ್ A ಎಂಬುವ ವಾಯು ಯೋಗ್ಯತೆಯ ಪ್ರಮಾಣ ಪತ್ರವು ವಿಮಾನವನ್ನು ಉಡಾಯಿಸಲು ಅತ್ಯಂತ ಅವಶ್ಯಕವಾಗಿರುತ್ತದೆ ಈ ದಾಖಲೆಯು ವಿಮಾನವನ್ನು ನಿರ್ದಿಷ್ಟವಾಗಿ ಸೂಚಿಸುತ್ತದೆ ಮತ್ತು ವಿಮಾನದ ವಿನ್ಯಾಸವನ್ನು ಅವಶ್ಯಕ ವಿನ್ಯಾಸ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಪ್ರಮಾಣೀಕರಿಸುತ್ತದೆ ಮತ್ತು ಇದು ಡೈರೆಕ್ಟರ್ ಜನರಲ್ ಸೂಚಿಸಿರುವ ಅಂತಹ ಎಲ್ಲಾ ಅವಶ್ಯಕತೆಗಳನ್ನು ಹೊಂದಿರುತ್ತದೆ ಮತ್ತು ವಿಮಾನವು ಸುರಕ್ಷಿತವಾಗಿ ಕಾರ್ಯಾಚರಣೆಯಲ್ಲಿ ಇರಬಹುದು CAR ಇಂತಹ ವಾಯು ಯೋಗ್ಯತೆಗೆ ಅವಶ್ಯಕ ಸ್ಥಿತಿಯನ್ನು ನಿಗದಿತ ಪಡಿಸುತ್ತದೆ ಅಂದರೆ ವಿಮಾನವನ್ನು ಅದು ಸತತವಾಗಿ ವಾಯು ಯೋಗ್ಯತೆಯ ಸ್ಥಿತಿಯಲ್ಲಿ ಇಟ್ಟಿರುತ್ತದೆ ಇದನ್ನು ವಿಮಾನಕ್ಕೆ ವಾಯು ಯೋಗ್ಯತೆಯ ಪ್ರಮಾಣ ಪತ್ರವನ್ನು ನೀಡಿ ಖಚಿತಪಡಿಸಿಕೊಳ್ಳಬಹುದು ಮತ್ತು ವಿಮಾನಕ್ಕೆ ವಾರ್ಷಿಕ ವಾಯು ಯೋಗ್ಯತೆಯ ಸಮೀಕ್ಷೆಯ ಪ್ರಮಾಣೀಕರಣ ನೀಡಲಾಗುತ್ತದೆ ಅವುಗಳನ್ನು ನಾವು ARC ಎನ್ನುತ್ತೇವೆ ಒಮ್ಮೆ C ಆಫ್ A ನೀಡಿದಮೇಲೆ ಸತತವಾದ ವಾಯು ಯೋಗ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ವಿಮಾನವನ್ನು ವಾರ್ಷಿಕ ಸಮೀಕ್ಷೆಯಲ್ಲಿ ಒಳಪಡಿಸುತ್ತಾರೆ ಮತ್ತು ಅದರ ಜೊತೆಯಲ್ಲಿ ವಾರ್ಷಿಕ ARC ಅಥವಾ ವಾಯು ಯೋಗ್ಯತೆ ಸಮೀಕ್ಷೆಯ ಪ್ರಮಾಣಪತ್ರ ನೀಡಲಾಗುತ್ತದೆ ಹೀಗಾಗಿ ವಿಮಾನವು ಹಾರಲು ಈ C ಆಫ್ A ಮತ್ತು ARC ಅತ್ಯಂತ ಅವಶ್ಯಕ ಆಗಿರುತ್ತದೆ ಈ C ಆಫ್ A ARC ಮಾನ್ಯವಿದ್ದರೆ ಮಾತ್ರ ಮಾನ್ಯವಾಗಿರುತ್ತದೆ ಸಂಸ್ಥೆಯು ಅನುಸರಿಸುವಂತಹ ತಾಂತ್ರಿಕ ಅವಶ್ಯಕತೆಗಳನ್ನು ಇದು ಸೂಚಿಸುತ್ತದೆ ಮತ್ತು ವಿಮಾನದ ನಿರ್ವಹಣೆಯಲ್ಲಿ ತೊಡಗಿರುವ ಅಂತಹ ಸಿಬ್ಬಂದಿಗಳನ್ನು ಸೂಚಿಸುತ್ತದೆ ಅದು ಭಾರತದಲ್ಲಿ ಅಥವಾ ಹೊರದೇಶದಲ್ಲಿ ನೊಂದಣಿ ಆಗಿರಬಹುದು ಆದರೆ ಭಾರತೀಯ ನಿರ್ವಾಹಕ ಉಪಯೋಗಿಸಬಹುದು ಮತ್ತು ಅದರ ನಿರ್ವಹಣೆಯನ್ನು ಮತ್ತು ಏರೋನಾಟಿಕಲ್ ಅಂಗದ ಭಾಗಗಳನ್ನು ಮತ್ತು ವಸ್ತುಗಳನ್ನು ಭಾರತವು ಖಚಿತಪಡಿಸುತ್ತದೆ ಮತ್ತು ಅಲ್ಲಿನ ಕಟ್ಟುಪಾಡುಗಳನ್ನು ಮತ್ತು ಸಂಬಂಧಿತ ಸವಲತ್ತುಗಳನ್ನು ಹೊರಹಾಕುವ ವಿಧಾನ ಹೊಂದಿರುತ್ತದೆ ಈಗ ನಾವು ಮಾಲೀಕರ ಜವಾಬ್ದಾರಿಗಳು ಯಾವುವು ಎಂದು ಗಮನಿಸೋಣ ಭಾರತದಲ್ಲಿ ಯಾವುದೇ ರೀತಿಯ ವಿಮಾನವನ್ನು ಉಪಯೋಗಿಸುವುದಕ್ಕಿಂತ ಮುಂಚೆ ವಿಮಾನದ ಮಾಲೀಕರಿಗೆ ಯಾವ ಜವಾಬ್ದಾರಿಗಳು ಇರುತ್ತವೆ ವಿಮಾನವು ವಾಯು ಯೋಗ್ಯತೆಯನ್ನು ಸತತವಾಗಿ ಹೊಂದಿರಬೇಕು ಮತ್ತು ವಿಮಾನವನ್ನು ನಿರ್ವಹಿಸದೆ ಯಾವುದೇ ಸಾರಿಗೆ ಆಗದೆ ಇರುವ ರೀತಿಯಲ್ಲಿ ಖಚಿತಪಡಿಸಬೇಕು ವಾಯು ಯೋಗ್ಯತೆಯ ಸ್ಥಿತಿಯಲ್ಲಿ ಯಾವುದೇ ತುರ್ತು ಸ್ಥಿತಿಯಲ್ಲಿನ ಉಪಕರಣವನ್ನು ಸರಿಯಾಗಿ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಅಳವಡಿಸಬೇಕು ಮತ್ತು ಅದನ್ನು ಸೇವೆಯಲ್ಲಿದೆ ಅಥವಾ ಇಲ್ಲ ಎಂದು ಸ್ಪಷ್ಟವಾಗಿ ಕಂಡುಹಿಡಿಯಲು ಲಭ್ಯವಿರಬೇಕು ವಾಯು ಯೋಗ್ಯತೆಯ ಪ್ರಮಾಣ ಪತ್ರವು ಮಾನ್ಯವಾಗಿರುತ್ತದೆ ಮತ್ತು ವಿಮಾನದ ನಿರ್ವಹಣೆಯನ್ನು ಅದಕ್ಕೆ ಅನುಮೋದಿಸಲಾದ ನಿರ್ವಹಣ ಕಾರ್ಯಕ್ರಮಕ್ಕೆ ಅನುಗುಣವಾಗಿರುತ್ತದೆ ಹೀಗಾಗಿ ನೀವು ಬಹಳಷ್ಟು ಪ್ರಮಾಣದ ಜವಾಬ್ದಾರಿಗಳನ್ನು ಗಮನಿಸಬಹುದು ಅಂದರೆ ಮೊದಲು ವಿಮಾನವು ವಾಯು ಯೋಗ್ಯತೆಯ ಸ್ಥಿತಿಯಲ್ಲಿ ಸದಾ ಇರುವ ರೀತಿಯಲ್ಲಿ ನೋಡಿಕೊಳ್ಳಬೇಕು ಎಲ್ಲಾ ಉಪಕರಣಗಳು ಅಂದರೆ ಕಾರ್ಯಾಚರಣೆಯಲ್ಲಿರುವ ತುರ್ತು ಸ್ಥಿತಿಯಲ್ಲಿ ಇರುವ ಉಪಕರಣಗಳು ಸೇವೆಗೆ ಯೋಗ್ಯವಾಗಿವೆ ಎಂದು ನೋಡಿಕೊಳ್ಳಬೇಕು ಈಗ ಯಾವುದಾದರೂ ಸೇವೆಗೆ ಯೋಗ್ಯ ಇರದಿದ್ದರೆ ಅದನ್ನು ಸ್ಪಷ್ಟವಾಗಿ ಕಂಡುಹಿಡಿಯಬೇಕು ಫಲಕಗಳನ್ನು ಉಪಯೋಗಿಸಿಕೊಂಡು ಸ್ಪಷ್ಟವಾಗಿ ತಿಳಿಸಬೇಕು ಪೈಲೆಟ್ ಸೇವೆಯಲ್ಲಿ ಇಲ್ಲದಿರುವಂತಹ ಉಪಕರಣಗಳನ್ನು ತಿಳಿದುಕೊಂಡಿರಬೇಕು ಮತ್ತು ಇಂತಹ ಸೇವೆಯಲ್ಲಿ ಇಲ್ಲದಿರುವಂತಹ ಉಪಕರಣಗಳನ್ನು ಹೊಂದಿರುವಂತಹ ವಿಮಾನವನ್ನು ಉಪಯೋಗಿಸಬಹುದು ಎಂಬುವುದು ನಿಯಮಗಳಲ್ಲಿ ಇರುತ್ತದೆ ವಾಯು ಯೋಗ್ಯತೆಯ ಪ್ರಮಾಣ ಪತ್ರ ಅಂದರೆ ವಾಯು ಯೋಗ್ಯತೆ ಸಮೀಕ್ಷೆಯ ಪ್ರಮಾಣ ಪತ್ರವು ಮಾನ್ಯವಾಗಿರುತ್ತದೆ ವಿಮಾನದ ನಿರ್ವಹಣೆ ಕ್ರಿಯೆಯು ಅನುಮೋದಿಸಲಾದ ನಿರ್ವಹಣ ಕ್ರಿಯೆಗೆ ಸರಿ ಹೊಂದಿರುತ್ತದೆ ಮತ್ತು ವಿಮಾನದ ತಯಾರಕರು ತಿಳಿಸುವಂತಹ ಅವಶ್ಯಕತೆಗಳಲ್ಲಿ ಇದರ ಉಲ್ಲೇಖ ಇರುತ್ತದೆ ಈಗ ವಿಮಾನಗಳಲ್ಲಿ ವರ್ಗೀಕರಣವು ಇರುತ್ತದೆ ವಿಮಾನಗಳನ್ನು ಈ ರೀತಿಯಲ್ಲಿ ವರ್ಗೀಕರಿಸಬಹುದು ಅಂದರೆ ಸಂಕೀರ್ಣವಾದ ಮೋಟರ್ ಶಕ್ತಿಯ ವಿಮಾನ ಮೊದಲನೇ ವರ್ಗವು ಒಂದು ಬೆಳಗಿನ ವಿಮಾನ ಮತ್ತು ಎರಡನೇ ವರ್ಗವು ಎರಡು ಬೆಳಕಿನ ವಿಮಾನ ಆಗಿರುತ್ತದೆ ಸಂಕೀರ್ಣವಾದ ಮೋಟರ್ ಶಕ್ತಿಯ ವಿಮಾನ ಅಂದರೆ ಗರಿಷ್ಠ ಟೇಕಾಫ್ ತೂಕ 5700 kgಗಿಂತ ಹೆಚ್ಚಿಗೆ ಇರುವ ವಿಮಾನನಲ್ಲಿ ಅಥವಾ 19 ಪ್ರಯಾಣಿಕರ ಆಸನಗಳನ್ನು ಹೊಂದಿರುವ ಪ್ರಮಾಣೀಕರಿಸಿದ ವಿಮಾನ ಅಥವಾ ಇಬ್ಬರು ಪೈಲೆಟ್ ಕಾರ್ಯನಿರ್ವಹಿಸಲು ಪ್ರಮಾಣೀಕರಿಸಿದರೆ ಅಥವಾ ಟರ್ಬೋಜೆಟ್ ಇಂಜಿನ್ ಹೊಂದಿದ್ದರೆ ಅಥವಾ ಇಂಜಿನ್ಗಳನ್ನು ಹೊಂದಿದ್ದರೆ ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಟರ್ಬೋ ಪ್ರಾಪ್ ಇಂಜಿನ್ ಆಗಿರಬಹುದು ಹೀಗಾಗಿ ಯಾವುದೇ ವಿಮಾನವು 5700 kgಗಿಂತ ಹೆಚ್ಚಿಗೆ ತೂಕ ಅಥವಾ 19 ಪ್ರಯಾಣಿಕರ ಆಸನಗಳನ್ನು ಹೊಂದಿರುವ ಪ್ರಮಾಣೀಕರಿಸಿದ ವಿಮಾನ ಅಥವಾ ಇಬ್ಬರು ಪೈಲೆಟ್ ಕಾರ್ಯನಿರ್ವಹಿಸಲು ಪ್ರಮಾಣೀಕರಿಸಿದರೆ ಅಥವಾ ಟರ್ಬೋಜೆಟ್ ಇಂಜಿನ್ ಹೊಂದಿದ್ದರೆ ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಟರ್ಬೋ ಪ್ರಾಪ್ ಇಂಜಿನ್ ಹೀಗೆ ಇವೆಲ್ಲವೂ ಇದ್ದರೆ ಅದನ್ನು ಸಂಕೀರ್ಣವಾದ ಮೋಟರ್ ಶಕ್ತಿಯ ವಿಮಾನ ಎನ್ನುತ್ತೇವೆ ಹೆಲಿಕಾಪ್ಟರ್ಗಳಲ್ಲಿ ಈ MTOM ಮೌಲ್ಯ 3175 kg ಗಿಂತ ಹೆಚ್ಚಿಗೆ ಇರಬೇಕು ಅಥವಾ 9 ಪ್ರಯಾಣಿಕರ ಆಸನಗಳನ್ನು ಹೊಂದಿರಲು ಪ್ರಮಾಣೀಕರಿಸಬೇಕು ಅಥವಾ ಇಬ್ಬರು ಪೈಲೆಟ್ ಕಾರ್ಯನಿರ್ವಹಿಸಲು ಪ್ರಮಾಣೀಕರಿಸಬೇಕು ಅಥವಾ ತಿರುಗಿಸ ಬಹುದಾದ ರೋಟರ್ ಅದು ಹೊಂದಿರಬೇಕು ಹೀಗಾಗಿ ಈ ರೀತಿ ವಿಮಾನಗಳಲ್ಲಿ ಮತ್ತು ಹೆಲಿಕಾಪ್ಟರ್ಗಳಲ್ಲಿ ನೀವು ಗಮನಿಸಬಹುದು ಏನಂದರೆ ಯಂತ್ರಗಳು ಇಂತಹ ಇಂತಹ ವರ್ಗಗಳಲ್ಲಿ ಸೇರಿದರೆ ತೂಕಕ್ಕೆ ಅನುಗುಣವಾದ ವರ್ಗಕ್ಕೆ ಅಥವಾ ಸಾರ್ವಜನಿಕರನ್ನು ಕೊಂಡೊಯ್ಯುವಂತೆ ಸಂಖ್ಯೆಗಳ ಆಧಾರದ ಮೇಲೆ ಅಥವಾ ಎಷ್ಟು ಪೈಲೆಟ್ ಕಾರ್ಯನಿರ್ವಹಿಸುತ್ತಾರೆ ಎಂಬುವುದರ ಮೇಲೆ ಅಥವಾ ಸಂಕೀರ್ಣವಾದ ಮೋಟರ್ ಶಕ್ತಿಯ ವಿಮಾನ ಎನ್ನುವುದರ ಮೇಲೆ ಆಗಿರುತ್ತದೆ ಮೊದಲನೇ ವರ್ಗ ಅಂದರೆ ಹಗುರವಾದ ವಿಮಾನ ಆಗಿರುತ್ತದೆ ಅಂದರೆ ಈ ಕೆಳಗಿನ ವಿಮಾನಗಳು ಆಗಿರುತ್ತದೆ ನೌಕಾಯಾನ ಅಥವಾ 1000kgಗಿಂತ ತೂಕ ಕಡಿಮೆ ಇರುವ ಶಕ್ತಿ ಚಾಲಿತ ನೌಕಾಯಾನ ಆಗಿರುತ್ತದೆ ಅದು ಸಂಕೀರ್ಣವಾದ ಮೋಟರ್ ಶಕ್ತಿಯ ವಿಮಾನ ಎಂದು ವರ್ಗೀಕರಣ ಆಗಿರುವುದಿಲ್ಲ ಒಂದು ಬಿಸಿ ಗಾಳಿಯ ಬಲೂನ್ ವಿನ್ಯಾಸದಲ್ಲಿ ಗರಿಷ್ಠ ಪ್ರಮಾಣದ ಅನಿಲ ಅಂದರೆ ಬಿಸಿ ಅನಿಲದ ಪ್ರಮಾಣ 3400 ಘನ ಮೀಟರ್ ಆಗಿರುತ್ತದೆ 1050 ಘನಮೀಟರ್ ಅಳತೆಯ ಅನಿಲದ ಬಲೂನ್ ಮತ್ತು 300 ಘನ ಮೀಟರ್ ಅಳತೆಯ ಕಟ್ಟಿ ಹಾಕಿರುವಂತಹ ಅನಿಲದ ಬಲೂನ್ ಆಗಿರುತ್ತದೆ ವಾಯುಯಾನವು ಇಬ್ಬರಿಗಾಗಿ ಮಾತ್ರ ವಿನ್ಯಾಸ ಮಾಡಿರುತ್ತಾರೆ ಮತ್ತು ಹೆಚ್ಚಿನ ಪ್ರಮಾಣದ ಎತ್ತುವಂತಹ ಅನಿಲವು ಅಥವಾ ಬಿಸಿಗಾಳಿಯ ನೌಕಾ ಯಾನದಲ್ಲಿ ಬಿಸಿಗಾಳಿಯ ಪ್ರಮಾಣವು 2500 ಮೀಟರ್ ಗಿಂತ ಹೆಚ್ಚಿಗೆ ಮತ್ತು ಅನಿಲದ ನೌಕಾಯಾನದಲ್ಲಿ 1000 kg ಗಿಂತ ಹೆಚ್ಚು ಇರುವುದಿಲ್ಲ ಹಾಗಾದರೆ ಮೊದಲನೇ ಹಗುರವಾದ ವಿಮಾನ ವರ್ಗದಲ್ಲಿ ಯಾವುದೇ ಯಂತ್ರವು ಸೇರಿಕೊಳ್ಳಲು ಬೇಕಾಗಿರುವಂತಹ ವಿವಿಧ ಅವಶ್ಯಕತೆಗಳನ್ನು ನೀವು ಗಮನಿಸಿದ್ದೀರಾ ಪುನಹ ಎರಡನೇ ವರ್ಗದ ದೂರವಾದ ವಿಮಾನಗಳಿಗೆ ಅಂದರೆ ಈ ಕೆಳಕಂಡ ವಿಮಾನಗಳಿಗೆ ಗರಿಷ್ಠ ಟೇಕಾಫ್ ತೂಕ 2000 kg ಅಥವಾ ಅದಕ್ಕಿಂತ ಕಡಿಮೆ ಇರುವಂತಹ ವಿಮಾನವನ್ನು ಸಂಕೀರ್ಣವಾದ ಮೋಟರ್ ಶಕ್ತಿಯ ವಿಮಾನ ಎಂದು ವರ್ಗೀಕರಣ ಆಗುವುದಿಲ್ಲ ಆದರೆ ನೌಕಾಯಾನ ಅಥವಾ 2000 kg MTOM ನೌಕಾಯಾನ ಅಥವಾ ಅದಕ್ಕಿಂತ ಕಡಿಮೆ ಮೌಲ್ಯದ ಶಕ್ತಿ ಚಾಲಿತ ನೌಕಾಯಾನ ಬಲೂನ್ ಬಿಸಿಗಾಳಿಯ ನೌಕೆ ಅನಿಲದ ನೌಕೆ ಆಗಿರುತ್ತದೆ ಕೆಳಕಂಡ ಗುಣಲಕ್ಷಣಗಳನ್ನು ಹೊಂದಿರಬೇಕು 3 ಪ್ರತಿಶತ ಸ್ಥಿರವಾದ ಗರಿಷ್ಠ ತೂಕ ಹೊಂದಿರುತ್ತದೆ ದಿಕ್ಕು ಇಲ್ಲದ ತ್ರಸ್ಟ್ ಅಂದರೆ ವಿರುದ್ಧ ತ್ರಸ್ಟ್ ಹೊರತುಪಡಿಸಿ ಬಂದಿರುತ್ತದೆ ಸರಳವಾದ ಮತ್ತು ಸಾಮಾನ್ಯವಾದ ಸಂರಚನೆಯ ವಿನ್ಯಾಸವು ಹೊಂದಿರುತ್ತದೆ ನಿಯಂತ್ರಣ ವ್ಯವಸ್ಥೆ ಮತ್ತು ಬ್ಯಾಲೆನಟ್ ವ್ಯವಸ್ಥೆ ಹೊಂದಿರುತ್ತದೆ ಶಕ್ತಿ ಚಾಲಿತವಿಲ್ಲದ ವ್ಯವಸ್ಥೆಗಳು ಅಥವಾ ಹಗುರವಾದ ರೋಟರ್ ವಿಮಾನವು ರೋಟರ್ಕ್ರಫ್ಟ್ ಇರುತ್ತದೆ ಹೀಗಾಗಿ ಇವೆಲ್ಲವೂ ಎರಡನೇ ವರ್ಗದ ಹಗುರವಾದ ವಿಮಾನದ ಸೇರಿಕೊಳ್ಳಲು ಇರುವಂತಹ ಅವಶ್ಯಕ ಅಂಶಗಳು ಆಗಿರುತ್ತದೆ ಈಗ ವಾಯು ಯೋಗ್ಯತೆಯನ್ನು ಗಮನಿಸೋಣ ವಾಯು ಯೋಗ್ಯತೆ ಎಂದರೇನು ವಾಯು ಯೋಗ್ಯತೆ ಎಂದರೆ ಅದು ವಿಮಾನದ ಇಂಜಿನ್ನಿನ ಪ್ರೊಪೆಲ್ಲರ್ನಿನ ಅಥವಾ ಅದರ ಭಾಗದ ಪರಿಸ್ಥಿತಿಯನ್ನು ಸೂಚಿಸುತ್ತದೆ ಅನುಮೋದಿಸಲಾದ ವಿನ್ಯಾಸವನ್ನು ಮತ್ತು ಡೈರೆಕ್ಟರ್ ಜನರಲ್ ಸೂಚಿಸಿರುವ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಸುರಕ್ಷಿತ ಕಾರ್ಯಾಚರಣೆಯ ಸ್ಥಿತಿಯನ್ನು ಪಡೆದಮೇಲೆ ಅದು ಖಚಿತಪಡಿಸುತ್ತದೆ ಹೀಗಾಗಿ ಯಾವುದೇ ಯಂತ್ರವು ಯಾವುದೇ ವಿಮಾನದ ಇಂಜಿನ್ ಅಥವಾ ಪ್ರೊಪೆಲ್ಲರ್ ಅನುಮೋದಿಸಲಾದ ವಿನ್ಯಾಸದಿಂದ ತಯಾರಿಸಲಾಗುತ್ತದೆ ಮತ್ತು ತಯಾರಕರು ನೀಡಿರುವ ಅವಶ್ಯಕತೆಯತಕ್ಕಂತೆ ವಿಮಾನದ ನಿರ್ವಹಣೆಯ ಕ್ರಿಯೆಯನ್ನು ನಿಯಂತ್ರಕ ಅಧಿಕಾರಿಗಳು ನೋಡಿಕೊಳ್ಳುತ್ತಾರೆ ಮತ್ತು ನಿಯಮಗಳ ಪ್ರಕಾರ ಅದು ಸುರಕ್ಷಿತ ಕಾರ್ಯಾಚರಣೆಯ ಸ್ಥಿತಿಯಲ್ಲಿ ಇರುತ್ತದೆ ಡೈರೆಕ್ಟರ್ ಜನರಲ್ ಸೂಚಿಸಿರುವ ನಿಯಮಗಳ ಪ್ರಕಾರ ಅದು ವಾಯು ಯೋಗ್ಯತೆಯನ್ನು ಹೊಂದಿರುತ್ತದೆ ಯಾವಾಗಲೂ ವಾಯು ಯೋಗ್ಯತೆಯನ್ನು ಹೊಂದಿರುವುದು ಎಂದರೇನು ವಾಯು ಯೋಗ್ಯತೆಯನ್ನು ಹೊಂದಿರುವುದು ಅಂದರೆ ಯಾವಾಗಲೂ ಅಂದರೆ ಅದರ ಕಾರ್ಯನಿರ್ವಹಣೆಯ ಸಮಯದಲ್ಲಿ ಅದು ವಾಯು ಯೋಗ್ಯತೆಯ ಮಾನದಂಡಗಳನ್ನು ಹೊಂದಿರಬೇಕು ಮತ್ತು ಅದರ ಸ್ಥಿತಿಯು ಸುರಕ್ಷಿತ ಕಾರ್ಯಾಚರಣೆಯನ್ನು ಸೂಚಿಸಬೇಕು ವಿಮಾನವನ್ನು ಸದಾ ವಾಯು ಯೋಗ್ಯತೆಯಲ್ಲಿ ಇಟ್ಟುಕೊಳ್ಳಲು ನಿರ್ವಹಣೆಯನ್ನು ಮಾಡಲಾಗುತ್ತದೆ ಅದಕ್ಕೆ ಅವಶ್ಯಕವಿರುವ ಎಲ್ಲಾ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ತಯಾರಕರು ಸೂಚಿಸಿರುವಂತೆ ಎಲ್ಲಾ ನಿಯಮಗಳನ್ನು ಮತ್ತು ನಿಯಮಗಳ ಅವಶ್ಯಕತೆಗಳನ್ನು ನಿಯಂತ್ರಣ ಅಧಿಕಾರಿಗಳು ನೋಡಿಕೊಳ್ಳಬೇಕು ಮತ್ತು ವಿಮಾನವನ್ನು ವಾಯು ಯೋಗ್ಯತೆ ಮಾನದಂಡದ ಪ್ರಕಾರ ನಿರ್ವಹಣೆಯನ್ನು ಮಾಡಬೇಕು ಅನುಮೋದಿಸಲಾದ ಅಂತಹ ವಿನ್ಯಾಸದ ಪ್ರಕಾರ ಮತ್ತು ಸುರಕ್ಷಿತ ಕಾರ್ಯಾಚರಣೆ ಸ್ಥಿತಿ ಸದಾ ಇರಬೇಕಾಗುತ್ತದೆ ವಿಮಾನವು ಅಥವಾ ಯಾವುದೇ ಇಂಜಿನ್ ಅಥವಾ ಪ್ರೊಪೆಲ್ಲರ್ ಅಥವಾ ಯಾವುದೇ ಯಂತ್ರ ಈ ಅವಶ್ಯಕತೆಗಳನ್ನು ಅನು ಅನುಸರಿಸುತ್ತಿರುವ ಇಂತಹ ಸ್ಥಿತಿಯನ್ನು ವಾಯು ಯೋಗ್ಯತೆಯನ್ನು ಹೊಂದಿಕೊಂಡು ಇರುವಂತಹ ಸ್ಥಿತಿ ಎನ್ನಬಹುದು ನಿರ್ವಹಣೆ ಎಂದರೇನು ನಿರ್ವಹಣೆ ಅಂದರೆ ವಿಮಾನದಲ್ಲಿ ಅಥವಾ ಅದರ ಭಾಗಗಳಲ್ಲಿ ಉಡಾವಣೆಯ ಮುಂಚೆ ಇರುವ ಸಂಪೂರ್ಣ ಪರೀಕ್ಷೆ ದುರಸ್ತಿ ಪರಿಶೀಲನೆ ಬದಲಾಯಿಸುವುದು ಮಾರ್ಪಾಡು ಮಾಡುವುದು ಅಥವಾ ತಪ್ಪು ಕಂಡು ಹಿಡಿಯುವುದು ಇವೆಲ್ಲರ ಸಂಯೋಜನೆ ಆಗಿರುತ್ತದೆ ಹೀಗಾಗಿ ಯಾವುದಾದರೂ ಒಂದು ಅಥವಾ ಸಂಪೂರ್ಣ ಪರೀಕ್ಷೆ ದುರಸ್ತಿ ಪರಿಶೀಲನೆ ಬದಲಾಯಿಸುವುದು ಮಾರ್ಪಾಡು ಮಾಡುವುದು ಅಥವಾ ತಪ್ಪು ಕಂಡು ಹಿಡಿಯುವುದು ಇವುಗಳ ಸಂಯೋಜನೆ ನಿರ್ವಹಣೆ ಎಂದು ಪರಿಗಣಿಸಬಹುದು ಇಲ್ಲಿ ವಿವಿಧ ಪ್ರಕಾರದ ನಿರ್ವಹಣೆಗಳು ಇವೆ ಅಂದರೆ ಹಾರ್ಡ್ ಟೈಮ್ ನಿರ್ವಹಣೆ ಆನ್ ಕಂಡೀಶನ್ ನಿರ್ವಹಣೆ ಸ್ಥಿತಿ ಮೇಲ್ವಿಚಾರಣೆ ತಡೆಗಟ್ಟುವ ನಿರ್ವಹಣೆ ಹಾರ್ಡ್ ಟೈಮ್ ನಿರ್ವಹಣೆ ಆಗಿರುತ್ತದೆ ಪ್ರಾರ್ಥಮಿಕವಾದ ನಿರ್ವಹಣೆ ಹಾರ್ಡ್ ಟೈಮ್ ನಿರ್ವಹಣೆ ಆಗಿರುತ್ತದೆ ಅದರಲ್ಲಿ ವಿಮಾನದ ಮತ್ತು ವಿಮಾನದ ಅಂಗಗಳ ಜೋಡಣೆ ಪರಿಶೀಲನೆ ನಿರ್ದಿಷ್ಟ ಸಮಯದಲ್ಲಿ ಇರುತ್ತದೆ ಇಂತಹ ನಿರ್ವಹಣೆ ಕ್ರಿಯೆಯಲ್ಲಿ ವಿವಿಧ ಅಂಗಗಳ ಮತ್ತು ಪರಿಶೀಲನೆ ಮಾಡುವಂತಹ ಭಾಗಗಳ ನಿರ್ವಹಣೆಯನ್ನು ನಿಗದಿತ ಸಮಯದಲ್ಲಿ ಮಾಡಬೇಕು ಆದ್ದರಿಂದ ಅವುಗಳನ್ನು ಹಾರ್ಡ್ ಟೈಮ್ ಎನ್ನುತ್ತಾರೆ ಉದಾಹರಣೆಗೆ ಯಾವುದೇ ಭಾಗಕ್ಕೆ ಅದರ ಉಪಯೋಗದ ಅವಧಿಯನ್ನು ನಿರ್ದಿಷ್ಟಪಡಿಸಿದರೆ ಅಂದರೆ ಉದಾಹರಣೆಗೆ 4 ವರ್ಷ ಒಂದು ನಿರ್ದಿಷ್ಟವಾದ ಭಾಗಕ್ಕೆ ಅಂದರೆ ಅದು ಒಳ್ಳೆಯ ರೀತಿಯಲ್ಲಿ ಕಾರ್ಯ ನಿರ್ವಹಿಸಬಹುದು ಅಥವಾ ನಿರ್ವಹಿಸದೇ ಇರಬಹುದು ಆದರೆ 4 ವರ್ಷದ ನಂತರ ಅದನ್ನು ತೆಗೆಯಬೇಕು ಆ ಭಾಗವನ್ನು ತೆಗೆಯಬೇಕು ಹೀಗಾಗಿ ಒಂದು ನಿರ್ದಿಷ್ಟವಾದ ಭಾಗಕ್ಕೆ ಅದರದೇ ಆದ ನಿರ್ದಿಷ್ಟವಾದ ಅವಧಿ ಇರುತ್ತದೆ ಅದನ್ನು ಹಾರ್ಡ್ ಟೈಮ್ ನಿರ್ವಹಣೆ ಎನ್ನುತ್ತೇವೆ ಅಂದರೆ ಅಲ್ಲಿ ನಿಗದಿತ ಸಮಯಕ್ಕೆ ಆ ಭಾಗವನ್ನು ತೆಗೆಯಲಾಗುತ್ತದೆ ಆನ್ ಕಂಡೀಶನ್ ನಿರ್ವಹಣೆ ಆನ್ ಕಂಡೀಶನ್ ನಿರ್ವಹಣೆ ಅಂದರೆ ಪುನರಾವರ್ತಿಸುವ ದೃಶ್ಯ ಪರಿಶೀಲನೆ ದೈಹಿಕ ಮಾಪನ ವಿವರದಲ್ಲಿ ತಪಾಸಣೆ ಮುಂತಾದವುಗಳನ್ನು ಒಳಗೊಂಡಿರುತ್ತದೆ ಇದು ವಿಮಾನದ ಮತ್ತು ವಿಮಾನದ ಭಾಗದ ನಿರ್ವಹಣೆಯನ್ನು ಅಂದರೆ ಅವುಗಳನ್ನು ಸಂಪೂರ್ಣವಾಗಿ ಬಿಡಿಸದೆ ಮತ್ತು ಭಾಗಗಳು ಕಷ್ಟಕರ ಸ್ಥಿತಿಯನ್ನು ತಲುಪುವುದಕ್ಕಿಂತ ಮುಂಚೆ ಸತತವಾದ ಸೇವಾಶೀಲತೆಯನ್ನು ಕಂಡುಹಿಡಿಯುತ್ತದೆ ಹಾಗಾದರೆ ಆನ್ ಕಂಡೀಶನ್ ನಿರ್ವಹಣೆಯಲ್ಲಿ ನೀವು ಗಮನಿಸಬಹುದು ನೀವು ಸತತವಾದಂತಹ ಪರಿಶೀಲನೆಯನ್ನು ದೃಶ್ಯ ಪರಿಶೀಲನೆಯ ಮುಖಾಂತರ ದೈಹಿಕ ಮಾಪನ ಮುಖಾಂತರ ಮತ್ತು ವಿವರವಾದ ತಪಾಸಣೆಯ ಮುಖಾಂತರ ಮಾಡಬಹುದು ಇದರಿಂದ ವಿಮಾನದ ಮತ್ತು ಅದರ ಭಾಗದ ಸತತ ಸೇವಾಶೀಲತೆಯನ್ನು ಅವುಗಳನ್ನು ಸಂಪೂರ್ಣವಾಗಿ ಬಿಡಿಸದೆ ಖಚಿತಪಡಿಸಬಹುದು ಮತ್ತು ಈ ರೀತಿ ಮಾಡುವುದರಿಂದ ಆ ಭಾಗವು ಅದರ ಕಷ್ಟಕರ ಸ್ಥಿತಿಯನ್ನು ತಲುಪುವುದಕ್ಕೆ ಮುಂಚೆ ತೆಗೆದುಹಾಕಬಹುದು ಉದಾಹರಣೆಗೆ ಯಾವುದಾದರೂ ಉಪಕರಣವು ಆನ್ ಕಂಡೀಶನ್ ನಿರ್ವಹಣೆಯಲ್ಲಿ ನಿರ್ದಿಷ್ಟ ಪಡಿಸಿದ್ದರೆ ನಾವು ವಿವರವಾದಂತಹ ಪರಿಶೀಲನೆಯನ್ನು ಉಪಕರಣದ ಮೇಲೆ ಪ್ರತಿ 2 ವರ್ಷದಲ್ಲಿ ಮಾಡಬಹುದು ಅಂದರೆ ಪ್ರತಿ 2 ವರ್ಷದಲ್ಲಿ ನಾವು ಉಪಕರಣಗಳನ್ನು ತೆಗೆದುಕೊಂಡು ವಿವರವಾದ ಪರಿಶೀಲನೆಯನ್ನು ಮಾಡಬಹುದು ಅಥವಾ ಅಲ್ಲಿ ಕೆಲವೊಂದು ಉಪಕರಣಗಳು ಅಥವಾ ವಿಮಾನದಿಂದ ತೆಗೆಯಬಾರದಂತಹ ಉಪಕರಣಗಳು ಅಥವಾ ಅವುಗಳ ಕಾರ್ಯಕ್ಷಮತೆಯನ್ನು ಕಂಡುಹಿಡಿಯಲು ನಿರ್ವಹಣೆಯನ್ನು ಮಾಡುತ್ತೇವೆ ಆದರೆ ಈ ಪರಿಶೀಲನೆಯೂ ನಿರ್ದಿಷ್ಟವಾಗಿರುತ್ತದೆ ಈ ನಿರ್ದಿಷ್ಟವಾದಂತಹ ಪರಿಶೀಲನೆಯೂ ಪ್ರತಿ ಎರಡು ವರ್ಷಕ್ಕೆ ಇರುತ್ತದೆ ಪ್ರತಿ ಎರಡು ವರ್ಷದಲ್ಲಿ ಪರಿಶೀಲನೆ ಮಾಡಬೇಕು ಒಂದು ನಿರ್ದಿಷ್ಟಪಡಿಸಿರುತ್ತಾರೆ ಅದೇ ರೀತಿ ದೃಶ್ಯ ಪರಿಶೀಲನೆ ಇರುತ್ತದೆ ಈಗ ಅವರು ಭೌತಿಕ ಮಾಪನಕ್ಕೆ ಕೇಳಿದರೆ ಆ ಒಂದು ಭಾಗವು ಆನ್ ಕಂಡೀಶನ್ ನಿರ್ವಹಣೆಯ ಪ್ರಕಾರ ನಿರ್ವಹಿಸಿರುತ್ತಾರೆ ಆದರೆ ಅನಿರ್ದಿಷ್ಟ ಸಮಯದಲ್ಲಿ ಆ ಪರಿಶೀಲನೆ ಅಥವಾ ಮಾಪನೆ ಅಥವಾ ತಪಾಸಣೆ ಮಾಡಬೇಕಾಗುತ್ತದೆ ಭಾಗವು ಸೇವಾ ಶೀಲತೆಯನ್ನು ಹೊಂದಿದ್ದರೆ ನಾವು ಅದನ್ನು ತೆಗೆಯುವುದಿಲ್ಲ ಆದರೆ ಆ ಭಾಗವು ಕಾರ್ಯನಿರ್ವಹಿಸುವಾಗ ಅದರ ಕಷ್ಟಕರ ಸ್ಥಿತಿಯನ್ನು ತಲುಪುವುದಿಲ್ಲ ಎಂದು ಖಚಿತಪಡಿಸುತ್ತವೆ ಇನ್ ಕಂಡೀಶನ್ ನಿರ್ವಹಣೆ ಅಂದರೆ ಇದು ನಿರ್ವಹಣ ಕ್ರಿಯೆ ಆಗಿರುತ್ತದೆ ಇದರಿಂದ ಸಮಸ್ಯೆಯ ಪುನಾದಿ ಮತ್ತು ಪರಿಹಾರ ವಿಶ್ಲೇಷಣಾತ್ಮಕ ಅಸಮರ್ಪಕ ಅಥವಾ ವಿಫಲತೆಯ ಅಭ್ಯಾಸದಿಂದ ಸಿಗುತ್ತದೆ ಮತ್ತು ವಿಮಾನದ ಸುರಕ್ಷತೆಯ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ ಹೀಗಾಗಿ ಇಂತಹ ನಿರ್ವಹಣೆಯಲ್ಲಿ ನಾವು ಸತತವಾಗಿ ವಿಮಾನದ ಭಾಗಗಳನ್ನು ಅಥವಾ ಉಪಕರಣಗಳನ್ನು ಅವುಗಳ ಸಮಸ್ಯೆಯ ಅಥವಾ ವಿಫಲತೆಯ ಬುನಾದಿ ಮತ್ತು ಪರಿಹಾರ ಕಂಡುಹಿಡಿಯುವುದರ ಮುಖಾಂತರ ಮಾಡುತ್ತೇವೆ ಇದರಿಂದ ವಿಮಾನದ ಸುರಕ್ಷತೆಯಲ್ಲಿ ಯಾವುದೇ ಅಡಚಣೆ ಬರುವುದಿಲ್ಲ ತಡೆಗಟ್ಟುವ ನಿರ್ವಹಣೆ ಅಂದರೆ ವಿಮಾನದ ನಿರ್ವಹಣೆಯಲ್ಲಿ ವಿಮಾನದ ಮತ್ತು ಅದರ ಭಾಗದ ಅಥವಾ ವಿಮಾನದ ವ್ಯವಸ್ಥೆಯ ಸ್ಥಿತಿಯು ವಾಯು ಯೋಗ್ಯತೆಯನ್ನು ಹೊಂದಿರಬೇಕು ಎಂದು ನಿಗದಿತಪಡಿಸಿರುವಅಂತಹ ಸಮಯದಲ್ಲಿ ಕೆಲಸವನ್ನು ಮಾಡುತ್ತೇವೆ ಇದರಿಂದ ವಿಮಾನ ಮತ್ತು ವಿಮಾನದ ಭಾಗಗಳನ್ನು ಸತತ ವಾದಂತಹ ವಾಯು ಯೋಗ್ಯತೆಯ ಸ್ಥಿತಿಯಲ್ಲಿ ಇಡಬಹುದು ಇವುಗಳನ್ನು ಸದಾ ವಾಯು ಯೋಗ್ಯತೆಯ ಸ್ಥಿತಿಯಲ್ಲಿ ಇರುವ ಹಾಗೆ ನಿರ್ವಹಿಸಲಾಗುತ್ತದೆ ನೀವು ಹಲವಾರು ಮ್ಯಾನುಯೆಲ್ ಮತ್ತು ಲಾಗ್ ಬುಕ್ ವಿಮಾನವನ್ನು ಕಾರ್ಯಾಚರಣೆಯಲ್ಲಿ ಇಟ್ಟುಕೊಳ್ಳಲು ಬೇಕಾಗುವಂತಹ ಪ್ರಮಾಣಪತ್ರಗಳನ್ನು ನೀವು ಮ್ಯಾನುಯೆಲ್ಗಳಲ್ಲಿ ಗಮನಿಸಬಹುದು ಪೈಲೆಟ್ ಕಾರ್ಯಾಚರಣೆಯ ಪುಸ್ತಕ ಅಂದರೆ ಅದರೊಳಗೆ ಹೇಗೆ ಕಾರ್ಯಾಚರಣೆಯನ್ನು ಮಾಡಬೇಕು ಎಂದು ನೀಡಲಾಗುತ್ತದೆ ತುರ್ತುಪರಿಸ್ಥಿತಿಯ ಕಾರ್ಯವಿಧಾನ ಮತ್ತು ಇನ್ನಿತರೆ ವಿಮಾನವನ್ನು ಉಡಾಯಿಸಲು ಪೈಲೆಟ್ ಗೆ ಬೇಕಾಗಿರುವಂತಹ ಸೂಚನೆಗಳನ್ನು ನೀವು ಗಮನಿಸಬಹುದು ನಂತರ ಇಲ್ಲಿ ಇನ್ನೊಂದು ರೀತಿಯ ವಿಮಾನವನ್ನು ನಿರ್ವಹಣೆ ಮಾಡುವಂತಹ ಮ್ಯಾನುಯೆಲ್ ಇರುತ್ತದೆ ಇದರಲ್ಲಿ ವಿವಿಧ ವಿಧಾನಗಳು ಅಂದರೆ ವಿಮಾನವನ್ನು ನಿರ್ವಹಣೆ ಮಾಡಲು ವಿವರದಲ್ಲಿ ಕಾರ್ಯವಿಧಾನವನ್ನು ನೀಡಲಾಗುತ್ತದೆ ನಂತರ ಇಲ್ಲಿ ವಿಮಾನದ ಹಲವಾರು ಭಾಗಗಳ ವಿವರದ ಪುಸ್ತಕವು ಇರುತ್ತದೆ ಅದರಲ್ಲಿ ಪ್ರತಿಯೊಂದು ಭಾಗದ ಪಾರ್ಟ್ ನಂಬರ್ ಅವುಗಳ ಸಂಖ್ಯೆ ಮತ್ತು ಅದರ ಪ್ರಯೋಜನವನ್ನು ನೀಡಿರುತ್ತಾರೆ ನಂತರ ಇಲ್ಲಿ ವಿದ್ಯುತ್ ತಂತಿ ಚಿತ್ರಗಳ ಮ್ಯಾನುಯೆಲ್ ಇರುತ್ತದೆ ಅದು ವಿದ್ಯುತ್ ತಂತ್ರಿಯ ಚಿತ್ರವನ್ನು ವಿದ್ಯುಚ್ಛಕ್ತಿಯ ಚಿತ್ರಗಳನ್ನು ವಿಮಾನದ ಹಲವಾರು ಭಾಗಗಳಲ್ಲಿನ ತಂತಿಯ ಚಿತ್ರಗಳನ್ನು ವಿವರಿಸುತ್ತದೆ ಇಲ್ಲಿ ಇನ್ನೊಂದು ರೀತಿಯ ಮ್ಯಾನುಯೆಲ್ ಇದೆ ಅದು ಸೇವೆ ಮತ್ತು ದುರಸ್ತಿಯ ಮ್ಯಾನುಯೆಲ್ ಆಗಿರುತ್ತದೆ ಅದರಲ್ಲಿ ವಿಮಾನದ ದುರಸ್ತಿ ಮಾಡುವ ವಿವರಗಳು ಇರುತ್ತವೆ ನಂತರ ಇಲ್ಲಿ ಕಾರ್ಯನಿರ್ವಾಹಕನ ಮ್ಯಾನುಯೆಲ್ ಗಮನಿಸಬಹುದು ಅದು ಹಲವಾರು ಭಾಗಗಳಿಗೆ ಆಗಿರುತ್ತದೆ ಉದಾಹರಣೆಗೆ ಪ್ರೊಪೆಲ್ಲರ್ ಇಂಜಿನ್ಗಳಲ್ಲಿ ನಾವು ಕಾರ್ಯನಿರ್ವಾಹಕನ ಮ್ಯಾನುಯೆಲ್ ಮತ್ತು ಅಳವಡಿಸುವ ಮ್ಯಾನುಯೆಲ್ ನೋಡಬಹುದು ವಿಮಾನವನ್ನು ಚಲಾಯಿಸಲು ಉಪಯೋಗಿಸುವಂತಹ ಇವೆಲ್ಲಾ ಮ್ಯಾನುಯೆಲ್ಗಳನ್ನು ಹೊರತುಪಡಿಸಿ ನಾವು ಇನ್ನಿತರೆ ಲಾಗ್ ಬುಕ್ ಪ್ರಯಾಣದ ಲಾಗ್ ಬುಕ್ ಅಂದರೆ ಅದು ಪ್ರಯಾಣದ ಸಮಯವನ್ನು ಪೈಲೆಟ್ ಹೆಸರು ಪ್ರಯಾಣದ ಆರಂಭದ ಸ್ಥಾನ ಮತ್ತು ಅಂತಿಮ ಸ್ಥಾನ ರೀತಿಯ ಸಾರಿಗೆ ಎಷ್ಟು ಪ್ರಮಾಣದ ಇಂಧನ ಮತ್ತು ಎಣ್ಣೆ ಹೊಂದಿರುವುದನ್ನು ವಿಮಾನದ ಕಾರ್ಯಾಚರಣೆಯಲ್ಲಿ ವಿವಿಧ ರೀತಿಯ ಅಡಚಣೆಗಳು ಮತ್ತು ಸನ್ನಿವೇಶಗಳು ಇರುವುದನ್ನು ಇದು ನೀಡುತ್ತದೆ ಹೀಗಾಗಿ ಪ್ರಯಾಣದ ಲಾಗ್ ಬುಕ್ ವಿಮಾನದ ಪ್ರಯಾಣದ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತದೆ ನಂತರ ಇಲ್ಲಿ ವಿಮಾನದ ಲಾಗ್ ಬುಕ್ ಇರುತ್ತದೆ ಪುನಹ ಈ ವಿಮಾನದ ಲಾಗ್ ಬುಕ್ ನಮಗೆ ಎಷ್ಟು ಗಂಟೆ ವಿಮಾನವು ಚಲಿಸಿದೆ ನಿರ್ದಿಷ್ಟವಾದ ವಿಮಾನದಲ್ಲಿ ಮಾಡಿರುವಂತಹ ಹಲವಾರು ಪರಿಶೀಲನೆಗಳು ಎಷ್ಟು ಸಂಖ್ಯೆಯ ಬದಲಾವಣೆಗಳು ವಿಮಾನಿನಲ್ಲಿ ಇರುವಂತಹ ಮಾರ್ಪಾಡುಗಳ ಮಾಹಿತಿ ನೀಡುತ್ತದೆ ಇಂಜಿನ್ ಲಾಗ್ ಬುಕ್ ನಮಗೆ ಎಷ್ಟು ಗಂಟೆ ಇಂಜಿನ್ ಕಾರ್ಯನಿರ್ವಹಿಸಿದೆ ಅಲ್ಲಿನ ಪರಿಶೀಲನೆ ಬದಲಾವಣೆ ಮಾರ್ಪಾಡುಗಳು ಆಗಿರುವುದನ್ನು ನೀಡುತ್ತದೆ ಇದೇ ರೀತಿಯಲ್ಲಿ ಪ್ರೊಪೆಲ್ಲರ್ ಮತ್ತು ರೇಡಿಯೋಗಳಿಗೆ ಇರುತ್ತದೆ ಹೀಗಾಗಿ ಇಲ್ಲಿ ಪ್ರಯಾಣದ ಲಾಗ್ ಬುಕ್ ವಿಮಾನದ ಲಾಗ್ ಬುಕ್ ಇಂಜಿನ್ ಲಾಗ್ ಬುಕ್ ಪ್ರೊಪೆಲ್ಲರ್ ಲಾಗ್ ಬುಕ್ ಮತ್ತು ರೇಡಿಯೋ ಲಾಗ್ ಬುಕ್ ಹೊಂದಿರುತ್ತೇವೆ ಇಲ್ಲಿ ವಿವಿಧ ರೀತಿಯ ಪ್ರಮಾಣಪತ್ರಗಳು ಕಾರ್ಯನಿರ್ವಹಿಸಲು ಅವಶ್ಯಕ ಪ್ರಮಾಣಪತ್ರಗಳು ಇರುತ್ತವೆ ವಿಮಾನವನ್ನು ಪರಿಶೀಲನೆ ಮಾಡಿದ ಮೇಲೆ ಅದು ಕಾರ್ಯನಿರ್ವಹಿಸಲು ಶಕ್ತ ಎನ್ನುವ ಪ್ರಮಾಣ ಪತ್ರವು ಅವಶ್ಯಕ ಇರುತ್ತದೆ ಈ ಪ್ರಮಾಣ ಪತ್ರವನ್ನು ವಿಮಾನವನ್ನು ಕಾರ್ಯನಿರ್ವಹಿಸಲು ಶಕ್ತ ಅದು ವಾಯು ಯೋಗ್ಯತೆಯನ್ನು ಹೊಂದಿದೆ ಎಂದು ಹೇಳುವ ಇಂಜಿನಿಯರ್ ವಿಮಾನವನ್ನು ಪರಿಶೀಲಿಸಿ ನೀಡುತ್ತಾನೆ ಹೀಗಾಗಿ ಒಮ್ಮೆ ಕಾರ್ಯನಿರ್ವಹಿಸಲು ಶಕ್ತ ಎಂಬುವ ಪ್ರಮಾಣಪತ್ರವನ್ನು ನೀಡಿದ ಮೇಲೆ ಪೈಲೆಟ್ ಅದನ್ನು ಒಪ್ಪಿಗೆ ನೀಡಿ ಪೈಲೆಟ್ ಒಪ್ಪಿಗೆಯ ಪತ್ರದ ಮೇಲೆ ಸಹಿ ಹಾಕುತ್ತಾನೆ ಈ ಕಾರ್ಯನಿರ್ವಹಿಸಲು ಶಕ್ತ ಎನ್ನುವ ಪ್ರಮಾಣ ಪತ್ರ ಹೊರತುಪಡಿಸಿ ಅಲ್ಲಿ ಇನ್ನು ಬೇರೆ ರೀತಿಯ ಪ್ರಮಾಣಪತ್ರಗಳು ವಿಮಾನಕ್ಕೆ ಇರುತ್ತವೆ ಅಂದರೆ ನೊಂದಣಿ ಮಾಡಿರುವ ಪ್ರಮಾಣ ಪತ್ರ ನೀವು ಗಮನಿಸಬಹುದು ಅದನ್ನು ನಾವು C ಆಫ್ R ವಾಯು ಯೋಗ್ಯತೆಯ ಪ್ರಮಾಣಪತ್ರ ಎನ್ನುತ್ತೇವೆ ಅದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಅದು C ಆಫ್ A ಅಂದರೆ ವಾಯು ಯೋಗ್ಯತೆ ಸಮೀಕ್ಷೆಯ C ಆಫ್ A ಅಂದರೆ ARC ಎನ್ನುತ್ತೇವೆ ಈ C ಆಫ್ A ಮತ್ತು ARC ವಿಮಾನವನ್ನು ಕಾರ್ಯನಿರ್ವಹಿಸಲು ತುಂಬಾ ಅವಶ್ಯಕವಾಗಿರುತ್ತದೆ ನಂತರ ಇಲ್ಲಿ ಶಬ್ದದ ಪ್ರಮಾಣಪತ್ರ DGCA ನೀಡುತ್ತದೆ ಏನೆಂದರೆ ಎಷ್ಟು ಪ್ರಮಾಣದ ಶಬ್ದ ಒಂದು ವಿಮಾನವು ಮಾಡಲು ಅನುಮತಿ ಇದೆ ಎಂದು ನಂತರ ಇಲ್ಲಿ ವಿಮಾನ ನಿಲ್ದಾಣದ ಪರವಾನಿಗಿ ಅಂದರೆ ಎರ್ ಮೊಬೈಲ್ ಪರವಾನಿಗೆ ಎನ್ನಬಹುದು ಮತ್ತು ಯಾವುದೇ ವಿಮಾನ ಆದಲ್ಲಿ ವಿಮೆ ಪ್ರಮಾಣ ಪತ್ರ ಇರುತ್ತದೆ ಏಕೆಂದರೆ ವಿಮಾನದ ವಿಮೆ ಆಗಿರುತ್ತದೆ ಹೀಗಾಗಿ ವಿಮಾನವನ್ನು ಕಾರ್ಯನಿರ್ವಹಿಸಲು ಸಂಸ್ಥೆಯು ಹಲವಾರು ಅಂಶಗಳ ಮೇಲೆ DGCAದಿಂದ ಅನುಮತಿ ಪಡೆದುಕೊಳ್ಳಬೇಕು ಯಾವುದೇ ಸಂಸ್ಥೆಗೆ ಅನುಮತಿ ನೀಡುವ ಮುಂಚೆ DGCA ಹಲವಾರು ಸೂಚನೆ ನೀಡುತ್ತದೆ ಕೆಲವೊಂದು ಅವಶ್ಯಕತೆ ಆಗಿರುತ್ತದೆ ಇನ್ನೂ ಕೆಲವೊಂದು ಸೌಲಭ್ಯಗಳು ಆಗಿರುತ್ತವೆ ಇವೆಲ್ಲವೂ DGCA ಇಂದ ಅನುಮತಿ ಪಡೆದಿರುವ ಸಂಸ್ಥೆಯಲ್ಲಿ ಇರಬೇಕಾಗುತ್ತದೆ ಏಕೆಂದರೆ ವಿಮಾನವು ವಾಯು ಯೋಗ್ಯತೆಯನ್ನು ಸದಾ ಹೊಂದಿರಬೇಕು ಸಂಸ್ಥೆಯು ಹ್ಯಾಂಗರ್ ಸೌಲಭ್ಯವನ್ನು ಹೊಂದಿರಬೇಕು ವಿಮಾನದ ಭಾಗಗಳ ಸ್ಟೋರ್ ಹೊಂದಿರಬೇಕು ಇವುಗಳಲ್ಲಿ ಪುನಹ ಹಲವಾರು ವಿಧಗಳಿವೆ ಅಂದರೆ ಬೋಂಡೇಡ್ ಸ್ಟೋರ್ ಕ್ವಾರಂಟೈನ್ ಸ್ಟೋರ್ ಇಂಧನದ ಸ್ಟೋರ್ ಬ್ಯಾಟರಿ ವಿಭಾಗ ರೇಡಿಯೋ ವಿಭಾಗ ಪುನಹ ನಿಮಗೆ ವಿಮಾನವನ್ನು ಇಡಲು ಟಾರ್ ಮ್ಯಾಕ್ ಬೇಕಾಗುತ್ತದೆ ಇವೆಲ್ಲ ಸೌಲಭ್ಯಗಳಾದ ಮೇಲೆ DGCA ಒಳ ಲೆಕ್ಕಪರಿಶೋಧನೆ ಮಾಡುತ್ತದೆ ವಿವಿಧ ಭಾಗಗಳಲ್ಲಿ ಶೋಧನೆ ಆಗುತ್ತದೆ ಮತ್ತು DGCA ಅವಶ್ಯಕತೆಗಳನ್ನು ಅನುಸರಿಸಿದ ಮೇಲೆ ಆ ಸಂಸ್ಥೆಯನ್ನು DGCA ಅನುಮತಿ ನೀಡುತ್ತದೆ ಹೀಗಾಗಿ ಹಲವಾರು ಅವಶ್ಯಕ ಪ್ರಮಾಣಪತ್ರಗಳು ಇರುತ್ತದೆ ನೀವು ಗಮನಿಸಬಹುದು ಇದು ಒಂದು ವಿಮಾನದ ನೊಂದಣಿ ಮಾಡಿರುವಂತಹ ಪ್ರಮಾಣ ಪತ್ರ ಅದನ್ನು DGCA ನೀಡಿದೆ ಇದು ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ನೀಡಿರುವಂತಹ ವಾಯು ಯೋಗ್ಯತೆಯ ಪ್ರಮಾಣಪತ್ರ ಆಗಿರುತ್ತದೆ ನೀವು ಇಲ್ಲಿ ಗಮನಿಸಬಹುದು ಇದು ರಾಷ್ಟ್ರೀಯತೆಯನ್ನು ಮತ್ತು ವಿಮಾನದ ತಯಾರಕರ ನೊಂದಣಿಯ ಚಿಹ್ನೆಯನ್ನು ಸೂಚಿಸುತ್ತದೆಇದು ವಿಮಾನದ ತಯಾರಕರನ್ನು ಸೂಚಿಸುತ್ತದೆ ಮತ್ತು ವಿಮಾನದಕ್ರಮ ಸಂಖ್ಯೆಯನ್ನು ಅಂದರೆ ವಿಮಾನವು ಯಾವ ವರ್ಗಕ್ಕೆ ಸೇರಿರುತ್ತದೆ ಎಂಬುದನ್ನು ಮತ್ತು ಅದನ್ನು ನೀವು ಖಾಸಗಿ ವಿಮಾನಗಳಲ್ಲಿ ಗಮನಿಸಬಹುದು ವಿಮಾನವನ್ನು ಕಾರ್ಯನಿರ್ವಹಿಸಲು ಕನಿಷ್ಠ ಪ್ರಮಾಣದ ಸಿಬ್ಬಂದಿಗಳನ್ನು ಮತ್ತು ವಿಮಾನದ ಅಧಿಕೃತ ಗರಿಷ್ಠ ತೂಕವನ್ನು ಇದು ನೀಡುತ್ತದೆ ವಾಯು ಯೋಗ್ಯತೆಯ ಪ್ರಮಾಣ ಪತ್ರವು ಅಂತರಾಷ್ಟ್ರೀಯ ಸಾರ್ವಜನಿಕ ವಾಯುಯಾನ ಸಂಸ್ಥೆಯು 1944 ಡಿಸೆಂಬರ್ ಏಳರಂದು ನೀಡಲಾಗಿದೆ ಎಂಬುದನ್ನು ನೀವು ಇಲ್ಲಿ ಗಮನಿಸಬಹುದು ಮತ್ತು 1937 ವಿಮಾನದ ನಿಯಮಗಳ ಪ್ರಕಾರ ಅಂದರೆ ಸಮಯಕ್ಕೆ ತಕ್ಕಂತಹ ಬದಲಾವಣೆಗಳನ್ನು ಮಾಡಿ ಮೇಲ್ಕಂಡ ವಿಮಾನಕ್ಕೆ ವಾಯು ಯೋಗ್ಯತೆಯನ್ನು ಹೊಂದಿರುತ್ತದೆ ಎಂದು ಮೇಲಿನ ಮತ್ತು ಸಂಬಂಧಿತ ಕಾರ್ಯಾಚರಣೆಯ ಮಿತಿಯ ಮೂಲಕ ಪರಿಗಣಿಸಲಾಗಿದೆ ಈ ಪ್ರಮಾಣ ಪತ್ರವು ಮೇಲ್ಕಂಡ ಪರಿಸ್ಥಿತಿಗಳಲ್ಲಿ ಕಡ್ಡಾಯವಾಗಿ ನೀಡಿರುವ ದಿನಾಂಕದವರೆಗೆ ಮಾನ್ಯವಾಗಿರುತ್ತದೆ ಇಲ್ಲದಿದ್ದಲ್ಲಿ ಅದನ್ನು ಹಿಂದೆ ತೆಗೆದು ಕೊಂಡಿರಬಹುದು ಅಥವಾ ಮುಂಚೆ ಅಮಾನತುಗೊಳಿಸಬಹುದು ಹೀಗೆ ಒಮ್ಮೆ ವಿಮಾನಗಳಿಗೆ C ಆಫ್ A ನೀಡಿದಮೇಲೆ ವಾರ್ಷಿಕವಾಗಿ ಅದರ ಸಮೀಕ್ಷೆ ಮತ್ತು ವಾಯು ಯೋಗ್ಯತೆ ಸಮೀಕ್ಷೆಯ ಪ್ರಮಾಣಪತ್ರವನ್ನು ಪುನಹ ನೀಡಬೇಕಾಗುತ್ತದೆ ನೀವು ವಾಯು ಯೋಗ್ಯತೆಯ ಮತ್ತು ಸಮೀಕ್ಷೆಯ ಪ್ರಮಾಣಪತ್ರವನ್ನು ಇಲ್ಲಿ ಗಮನಿಸಬಹುದು ಈ ಪತ್ರಗಳು ಕೇವಲ ಒಂದು ವರ್ಷಕ್ಕೆ ಮಾತ್ರ ಮಾನ್ಯವಾಗಿರುತ್ತದೆ ಮತ್ತು C ಆಫ್ A ಸದಾ ಮಾನ್ಯವಾಗಿ ಇರಲು ವಿಮಾನವು ವಾಯು ಯೋಗ್ಯತೆ ಸಮೀಕ್ಷೆಯ ಮಾನ್ಯ ಪತ್ರವನ್ನು ಹೊಂದಿರಬೇಕು ವಾಯು ಯೋಗ್ಯತೆ ಸಮೀಕ್ಷೆಯ ಪತ್ರವು ಮಾನ್ಯವಾಗಿ ಇರದಿದ್ದರೆ C ಆಫ್ A ರದ್ದು ಆಗುತ್ತದೆ ಈಗ ನೀವು ಒಂದು ವಿಮಾನದ ಈ ಶಬ್ದದ ಪ್ರಮಾಣಪತ್ರವನ್ನು ಗಮನಿಸಬಹುದು ಇದು ಏನು ತಿಳಿಸುತ್ತದೆ ಅಂದರೆ ಇದರಲ್ಲಿ ರಾಷ್ಟ್ರೀಯತೆ ಮತ್ತು ತಯಾರಕರ ನೊಂದಣಿ ಚಿನ್ಹೆಯನ್ನು ಹೊಂದಿರುತ್ತದೆ ವಿಮಾನದ ಕ್ರಮಸಂಖ್ಯೆಯನ್ನು ಒಂದುರೀತಿಯ ಇಂಜಿನ್ ಸೇರ್ಪಡೆಯನ್ನು ಮತ್ತು ಒಂದು ರೀತಿಯ ಅಳವಡಿಸಿರುವ ಪ್ರೊಪೆಲ್ಲರ್ ಗರಿಷ್ಠ ಟೇಕಾಫ್ ತೂಕ ಗರಿಷ್ಠ ಲ್ಯಾಂಡಿಂಗ್ ತೂಕ ಅನುಸರಿಸಬೇಕಾದ ಶಬ್ದ ಪ್ರಮಾಣ ಪತ್ರದ ಮಾನದಂಡ ಮತ್ತು ಟೇಕಾಫ್ ಶಬ್ದದ ಮಿತಿ ಹೊಂದಿರುತ್ತದೆ ಶಬ್ದದ ಪ್ರಮಾಣ ಪತ್ರವನ್ನು ಗಮನಿಸಬಹುದು ಈ ಪತ್ರವು ಪ್ರತಿಯೊಂದು ವಿಮಾನಕ್ಕೆ ಅವಶ್ಯಕವಾಗಿರುತ್ತದೆ ಪ್ರತಿಯೊಂದು ವಿಮಾನವು ಅದರ ತೂಕದ ವೇಳಾಪಟ್ಟಿಯನ್ನು ಹೊಂದಿರಬೇಕು ಹೀಗಾಗಿ ನೀವು ತೂಕದ ವೇಳಾಪಟ್ಟಿಯನ್ನು ಗಮನಿಸಬಹುದು ಅದು ಪ್ರತಿಯೊಂದು ವಿಮಾನಕ್ಕೆ ಆವಶ್ಯಕವಾಗಿರುತ್ತದೆ ವಿಮಾನದ ಭಾರವನ್ನು ಕಂಡುಹಿಡಿಯಬೇಕು ವಿಮಾನದ ಖಾಲಿ ತೂಕವನ್ನು ಕಂಡುಹಿಡಿಯಬೇಕು ನಂತರ ತೂಕದ ವೇಳಾಪಟ್ಟಿಯನ್ನು ನೀವು ಗಮನಿಸಬಹುದು ಇದು ಸಿಬ್ಬಂದಿಗಳ ಪ್ರಯಾಣಿಕರ ಅವರ ಸಾಮಾನುಗಳ ಉಪಯೋಗಕಾರಿ ಇಂಧನದ ಸರಕುಗಳು ಮತ್ತು ಸಂಪೂರ್ಣ ಇಂಧನದ ಟ್ಯಾಂಕುಗಳು ತೂಕವನ್ನು ಹಾಗೂ ವಿಮಾನದ CG ಮಿತಿಯನ್ನು ಹೊಂದಿರುತ್ತದೆ ಹೀಗಾಗಿ ತೂಕದ ವೇಳಾಪಟ್ಟಿಯನ್ನು ನಾವು ಸಿದ್ಧಪಡಿಸಬೇಕು ಮತ್ತು ಅದನ್ನು ಪ್ರತಿಯೊಂದು ವಿಮಾನಕ್ಕೆ DGCA ಮೂಲಕ ಅನುಮೋದಿಸಬೇಕು ಹೀಗೆ ಈಗ ವಿಮಾನದ ನಿರ್ವಹಣೆಯನ್ನು ಗಮನಿಸಿದರೆ ವಿಮಾನದ ತಯಾರಕರು ಅದರ ಕಾಳಜಿಯನ್ನು ತೆಗೆದುಕೊಳ್ಳಲು ಒಂದು ಕಾರ್ಯಕ್ರಮವನ್ನು ವಿನ್ಯಾಸ ಮಾಡಿದೆ ಅದನ್ನು ಪ್ರಗತಿಪರ ಆರೈಕೆ ಕಾರ್ಯಕ್ರಮ ಎನ್ನುತ್ತಾರೆ ಇದರಿಂದ ವಿಮಾನದ ನಿರ್ವಹಣೆ ವಿಮಾನದ ಪರಿಶೀಲನೆ ಒಂದು ಯೋಜನೆಯ ಮುಖಾಂತರ ಮಾಡಲಾಗುತ್ತದೆ ಮತ್ತು ಅದೇ ಕ್ಷಣದಲ್ಲಿ ವಿಮಾನದ ಅವಶ್ಯಕ ಸಮಯವನ್ನು ಕಡಿಮೆ ಮಾಡಲಾಗುತ್ತದೆ ಸಂಪೂರ್ಣ ವಿಮಾನದ ಪರಿಶೀಲನೆಯ ಉದ್ದೇಶ ಹಾಗೂ ವಿವರಗಳನ್ನು ನೀವು ವಿವರವಾಗಿ ಗಮನಿಸಬಹುದು ಮತ್ತು ಇದು ವಿಮಾನವನ್ನು ಯಾವುದೇ ರೀತಿಯ ನಿರ್ವಹಣೆಯಿಂದ ಬಹಳಷ್ಟು ದೂರ ಇರುತ್ತದೆ ಹೀಗಾಗಿ ಪರ್ಯಾಯ ಪರಿಶೀಲನೆ ಕಾರ್ಯಕ್ರಮ ವಿಮಾನವನ್ನು ಪ್ರಗತಿಪರ ಪರಿಶೀಲನೆಗೆ ಸಹಾಯಮಾಡುತ್ತದೆ ವಿಮಾನವನ್ನು ಪ್ರಗತಿಪರ ಪರಿಶೀಲನೆಗೆ ಒಳಪಡಿಸುವುದು ಅಂದರೆ ವಿಮಾನವನ್ನು ಹಂತವಾಗಿ ಪರಿಶೀಲನೆ ಮಾಡಬಹುದು ಉದಾಹರಣೆಗೆ ಒಂದು ಕ್ಷಣದಲ್ಲಿ ವಿಮಾನದ ಒಂದು ಭಾಗವನ್ನು ಪರಿಶೀಲಿಸಬಹುದು ಎರಡನೇ ಹಂತದಲ್ಲಿ ನಾವು ವಿಮಾನದ ಪರಿಶೀಲನೆ ಮಾಡಬಹುದು ವಿಮಾನದ ಬೇರೆ ಭಾಗದ ಪರಿಶೀಲನೆ ಮಾಡಬಹುದು ಮತ್ತು ಸಂಪೂರ್ಣ ವಿಮಾನವನ್ನು ವಿವಿಧ ಪ್ರದೇಶಗಳನ್ನಾಗಿ ವಿವಿಧ ಹಂತಗಳಲ್ಲಿ ವಿಂಗಡಿಸಬಹುದು ಮತ್ತು ಪ್ರತಿಯೊಂದು ಹಂತದಲ್ಲಿ ವಿಮಾನವನ್ನು ಪರಿಶೀಲಿಸಬಹುದು ಸಂಪೂರ್ಣ ವಿಮಾನದ ಪರಿಶೀಲನೆಯ ಉದ್ದೇಶ ಹಾಗೂ ವಿವರಗಳು ಸಾಮಾನ್ಯವಾಗಿ ನಾಲ್ಕರಿಂದ ಆರು ಭಾಗಗಳಲ್ಲಿ ವಿಭಜಿಸಲಾಗಿದೆ ಮತ್ತು ಪ್ರತಿಯೊಂದು ಭಾಗಗಳನ್ನು ಸಂಪೂರ್ಣಗೊಳಿಸಿದ ಮೇಲೆ ಅದನ್ನು ಒಂದು ಚಕ್ರ ಎನ್ನಬಹುದು ಅದು ಸಂಪೂರ್ಣ ವಿಮಾನದ ಪರಿಶೀಲನೆಯ ಅವಶ್ಯಕತೆಯನ್ನು ಪೂರ್ಣಗೊಳಿಸುತ್ತದೆ ಇಂತಹ ಕಾರ್ಯಕ್ರಮದ ಪ್ರಯೋಜನ ಏನೆಂದರೆ ಯಾವುದೇ ಭಾಗವನ್ನು ಒಂದೇ ರಾತ್ರಿಯಲ್ಲಿ ಸಂಪೂರ್ಣ ಗೊಳಿಸಬಹುದು ಮತ್ತು ಆದಾಯವನ್ನು ಕಳೆದುಕೊಳ್ಳದೆ ವಿಮಾನವನ್ನು ಪ್ರತಿದಿನ ಹಾರಲು ಶಕ್ತ ಮಾಡಿಸಬಹುದು ಈ ಪ್ರಗತಿಪರ ಆರೈಕೆ ಕಾರ್ಯಕ್ರಮವನ್ನು 4 ಪ್ರಾರ್ಥಮಿಕ ಕಾರ್ಯಾಚರಣೆಗಳಾಗಿ ವಿಂಗಡಿಸಬಹುದು ಒಂದರಿಂದ ನಾಲ್ಕು ಕಾರ್ಯಾಚರಣೆಗಳು ಸರಿ ಸುಮಾರು 50 ಗಂಟೆ 100 ಗಂಟೆ ಮತ್ತು 200 ಗಂಟೆಗಳ ಪರಿಶೀಲನೆಯ ಅವಶ್ಯಕತೆಯನ್ನು ಹೊಂದಿರುತ್ತದೆ ಉಳಿದ ಕಾರ್ಯಾಚರಣೆಗಳಲ್ಲಿ ಇನ್ನಿತರ ಮಧ್ಯಂತರದ ಅವಶ್ಯಕ ಪರಿಶೀಲನೆ ಗಳನ್ನು ಹೊಂದಿರುತ್ತದೆ ಹೀಗಾಗಿ ಪ್ರಮುಖ ಕಾರ್ಯಾಚರಣೆಗಳನ್ನು ನೀವು ಕಾರ್ಯಾಚರಣೆ ಒಂದರಿಂದ ನಾಲ್ಕು ಗಮನಿಸಬಹುದು ಮತ್ತು ಅವುಗಳನ್ನು ಪ್ರತಿ 50 ಗಂಟೆಗಳು 100 ಗಂಟೆಗಳು ಮತ್ತು 200 ಗಂಟೆಗಳ ಪರಿಶೀಲನೆ ಗಳಲ್ಲಿ ಸೇರಿಸಬಹುದು ಇಲ್ಲಿ ಇನ್ನೂ ಹಲವಾರು ಪರಿಶೀಲನೆಯ ಅವಶ್ಯಕತೆಗಳು ಇವೆ ಅವುಗಳನ್ನು ಬೇರೆ ಮಧ್ಯಂತರಗಳಲ್ಲಿ ಸೇರಿಸಬಹುದು ಈ ಪರಿಶೀಲನೆಯ ಕಾರ್ಯಕ್ರಮವು ಕಾರ್ಯಾಚರಣೆಯ ರೂಪದಲ್ಲಿ ವಿಭಜಿಸಲಾಗಿದೆ ಏಕೆಂದರೆ ಇದು ಪ್ರಗತಿಪರ ಪರಿಶೀಲನೆಯನ್ನು ಪೂರ್ಣಗೊಳಿಸುತ್ತದೆ ಪ್ರತಿ ಅಂಗದ ಸಮಯದ ಮಿತಿಯನ್ನು ಪ್ರತಿಯೊಂದು ಪರಿಶೀಲನೆಯಲ್ಲಿ ಗಮನಿಸಬೇಕು ಏಕೆಂದರೆ ಸರಿಯಾದ ಕುಲಂಕುಶ ಪರೀಕ್ಷೆ ಮತ್ತು ಬದಲಾವಣೆಯ ಅವಶ್ಯಕತೆಗಳು ನಿರ್ದಿಷ್ಟ ಸಮಯದಲ್ಲಿ ಮಾಡಬೇಕಾಗುತ್ತದೆ ಪರಿಶೀಲನೆಯ ಕಾರ್ಯಾಚರಣೆಯ ಸಾಮಾನ್ಯ ಬಳಕೆಯ ಆಧಾರದ ಮೇಲೆ ಅಂದರೆ ಸಾಮಾನ್ಯ ಪರಿಸರದ ಸ್ಥಿತಿ ವಿಮಾನವನ್ನು ಉಪಯೋಗಿಸುವಂತಹ ಪ್ರದೇಶದ ತೇವಾಂಶದ ಮೇಲೆ ಅಂದರೆ ಸಮುದ್ರ ಮಟ್ಟ ಅಥವಾ ಅತ್ಯಂತ ಕಡಿಮೆ ತಾಪಮಾನದ ಪರಿಸರ ಆಗಿರಬಹುದು ಅವುಗಳಲ್ಲಿ ಆಗಾಗ್ಗೆ ಪರಿಶೀಲನೆಯನ್ನು ಸವಕಳಿ ತುಮಕೂರು ಮತ್ತು ತೈಲಲೇಪನ ಗೋಸ್ಕರ ಮಾಡಬೇಕಾಗುತ್ತದೆ ಇಂತಹ ವ್ಯತಿರಿಕ್ತ ಸ್ಥಿತಿಗಳಲ್ಲಿ ಸತತವಾದ ಪರಿಶೀಲನೆಯನ್ನು ಮಾಡಬೇಕಾದರೆ ನಿರ್ವಾಹಕ ಅವರದೇ ಆದಂತಹ ಪರಿಶೀಲನೆಯ ಸಮಯವನ್ನು ಅವರ ಅನುಭವದ ಆಧಾರದ ಮೇಲೆ ನಿಗದಿತಪಡಿಸುವವರೆಗೆ ಕಾರ್ಯಾಚರಣೆಯು ಆಗಾಗ್ಗೆ ಮಾಡಬೇಕಾಗುತ್ತದೆ ನಿರ್ವಾಹಕರ ಪರಿಶೀಲನೆಯ ಸಮಯವು ಪರಿಶೀಲನೆಯ ವೇಳಾಪಟ್ಟಿಯಿಂದ ಬೇರೆ ಆಗಿರಬಾರದು ಹೀಗಾಗಿ ಸ್ಥಳೀಯ ಸ್ಥಿತಿಯಿಂದ ವಿಮಾನವನ್ನು ಕಾರ್ಯನಿರ್ವಹಿಸುವ ಭೌಗೋಳಿಕ ಸ್ಥಿತಿಗಳಿಂದ ಪರಿಶೀಲನೆಯ ಪುನರಾವರ್ತನೆಯನ್ನು ಪರಿಶೀಲನೆಯ ರೀತಿಯನ್ನು ಬದಲಾಯಿಸಬಹುದು ಆದರೆ ಕನಿಷ್ಠ ಪಕ್ಷದಲ್ಲಿ ತಯಾರಿಕರು ಹೇಳಿರುವಂತಹ ಅವಶ್ಯಕತೆಗಳನ್ನು ನಾವು ಯಾವುದೇ ಸ್ಥಿತಿಯಲ್ಲಿ ಅನುಸರಿಸಬೇಕಾಗುತ್ತದೆ ಹೀಗಾಗಿ ನೀವು ಮೊದಲನೇ ಕಾರ್ಯಾಚರಣೆಯನ್ನು ಗಮನಿಸಬಹುದು 50 ಗಂಟೆಗಳ ಕಾರ್ಯಾಚರಣೆಯನ್ನು ಹೊಂದಿರುತ್ತದೆ ಮತ್ತು 100 ಅಥವಾ 200 ಗಂಟೆಗಳ ಪರಿಶೀಲನೆಯು ಫ್ಯೂಸೆಲಾಜ್ ಭಾಗವನ್ನು ಹೊಂದಿರುತ್ತದೆ ಹೀಗಾಗಿ ಮೊದಲನೇ ಕಾರ್ಯಾಚರಣೆಯು ಫ್ಯೂಸೆಲಾಜ್ ಬಗ್ಗೆ ಆಗಿರುತ್ತದೆ ಅದು 50 ಗಂಟೆಗಳ ಪರಿಶೀಲನೆ 100 ಗಂಟೆಗಳ ಪರಿಶೀಲನೆ 200 ಗಂಟೆಗಳ ಪರಿಶೀಲನೆ ಹೊಂದಿರುತ್ತದೆ ಎಲ್ಲವೂ ಫ್ಯೂಸೆಲಾಜ್ ಬಗ್ಗೆ ಆಗಿರುತ್ತದೆ ಎರಡನೇ ಕಾರ್ಯಾಚರಣೆಯು ಇಂಜಿನ್ ವಿಭಾಗದ ಬಗ್ಗೆ ಆಗಿರುತ್ತದೆ ಅದು ಎಲ್ಲಾ 50 ಗಂಟೆಗಳ ಪರಿಶೀಲನೆ 100 ಗಂಟೆಗಳ ಪರಿಶೀಲನೆ 200 ಗಂಟೆಗಳ ಪರಿಶೀಲನೆ ಹೊಂದಿರುತ್ತದೆ ಅದೇ ರೀತಿ ಮೂರನೇ ಕಾರ್ಯಾಚರಣೆಯು ರೆಕ್ಕೆಯ ಪ್ರದೇಶದ ಬಗ್ಗೆ ಆಗಿರುತ್ತದೆ ಅದು ಎಲ್ಲಾ 50 ಗಂಟೆಗಳ ಪರಿಶೀಲನೆ 100 ಗಂಟೆಗಳ ಪರಿಶೀಲನೆ 200 ಗಂಟೆಗಳ ಪರಿಶೀಲನೆ ಹೊಂದಿರುತ್ತದೆ ನಾಲ್ಕನೇ ಕಾರ್ಯಾಚರಣೆಯು ಲ್ಯಾಂಡಿಂಗ್ ಗೇರ್ ಬಗ್ಗೆ ಆಗಿರುತ್ತದೆ ಅದರಲ್ಲಿಯೂ ಕೂಡ ಎಲ್ಲಾ 50 ಗಂಟೆಗಳ ಪರಿಶೀಲನೆ 100 ಗಂಟೆಗಳ ಪರಿಶೀಲನೆ 200 ಗಂಟೆಗಳ ಪರಿಶೀಲನೆ ಹೊಂದಿರುತ್ತದೆ ಹೀಗಾಗಿ ನೀವು ಗಮನಿಸಬಹುದು ಮೊದಲನೇ ಕಾರ್ಯಾಚರಣೆಯು ಫ್ಯೂಸೆಲಾಜ್ ಬಗ್ಗೆ ಆಗಿರುತ್ತದೆ ಎರಡನೇ ಕಾರ್ಯಾಚರಣೆ ಇಂಜಿನ್ ವಿಭಾಗದ ಬಗ್ಗೆ ಆಗಿರುತ್ತದೆ ಮೂರನೇ ಕಾರ್ಯಾಚರಣೆ ರೆಕ್ಕೆಯ ಪ್ರದೇಶದ ಬಗ್ಗೆ ನಾಲ್ಕನೇ ಕಾರ್ಯಾಚರಣೆಯು ಲ್ಯಾಂಡಿಂಗ್ ಗೇರ್ ಬಗ್ಗೆ ಆಗಿರುತ್ತದೆ ಹೀಗೆ ಇಂತಹ ನಾಲ್ಕು ಕಾರ್ಯಾಚರಣೆಗಳು ಪ್ರಮುಖ ಭಾಗಗಳಾದ ಫ್ಯೂಸೆಲಾಜ್ ಇಂಜಿನ್ ರೆಕ್ಕೆ ಲ್ಯಾಂಡಿಂಗ್ ಗೇರ್ ಬಗ್ಗೆ ಆಗಿರುತ್ತದೆ ಈಗ ಐದನೇ ಕಾರ್ಯಾಚರಣೆಯ ನಂತರ ನಿರ್ದಿಷ್ಟವಾದ ಪರಿಶೀಲನೆ ಗಳನ್ನು ನಾವು ಹೊಂದಿರುತ್ತೇವೆ ಅವುಗಳಲ್ಲಿ ಬೇರೆ ಪ್ರೀತಿಯ ಸಮಯದ ಮಿತಿಗಳು ಇರುತ್ತವೆ ಮತ್ತು ಅವುಗಳನ್ನು ಬೇರೆ ಪುನರಾವರ್ತನೆಯಲ್ಲಿ ಪೂರ್ಣಗೊಳಿಸ ಬೇಕಾಗುತ್ತದೆ ಇವುಗಳಿಗೆ ಕೆಲವೊಂದು ಉದಾಹರಣೆಗಳ ಆದರೆ ಅಂದರೆ 5ನೇ ಕಾರ್ಯಾಚರಣೆಗೆ ಉದಾಹರಣೆಯು ಒಂದು ವರ್ಷದಲ್ಲಿ 400 ಗಂಟೆಗಳ ಕಾರ್ಯಾಚರಣೆ ಆಗಿರುತ್ತದೆ ಆರನೇ ಕಾರ್ಯಾಚರಣೆಯಲ್ಲಿ ಮೊದಲು 100 ಗಂಟೆಗಳ ಮತ್ತು ನಂತರ ಪ್ರತಿ 500 ಗಂಟೆಗಳಿಗೊಮ್ಮೆ ಆಗಿರುತ್ತದೆ ಅಂದರೆ ಆರನೇ ಕಾರ್ಯಾಚರಣೆಯು ಪ್ರತಿ 500 ಗಂಟೆಗಳಿಗೆ ಪುನರಾವರ್ತಿಸಬೇಕು ಏಳನೇ ಕಾರ್ಯಾಚರಣೆಯು 600 ಗಂಟೆಗೆ ಅಥವಾ ಪ್ರತಿ ವರ್ಷ ಅಂದರೆ ಇದರಲ್ಲಿ ಯಾವುದು ಮೊದಲು ಬರುತ್ತದೆಯೋ ಆಗ ಮಾಡಬೇಕಾಗುತ್ತದೆ ಅದೇ ರೀತಿ ನೀವು 25 ಕಾರ್ಯಾಚರಣೆಗಳವರೆಗೆ ಗಮನಿಸಬಹುದು ಅವೆಲ್ಲವೂ ವಿವಿಧ ಪುನರಾವರ್ತನೆಯನ್ನು ಸಮಯದ ಮಿತಿಯನ್ನು ಮತ್ತು ನಿರ್ದಿಷ್ಟವಾದ ಪರಿಶೀಲನೆಯನ್ನು ವಿಮಾನದ ವಿವಿಧ ಭಾಗಗಳಿಗೆ ಹೊಂದಿದೆ 26 ಕಾರ್ಯಾಚರಣೆಯ ನಂತರ ತುಕ್ಕು ಹಿಡಿಯುವ ಸಮಸ್ಯೆಯ ಬಗ್ಗೆ ಮತ್ತು ಅದನ್ನು ತಡೆಗಟ್ಟುವ ಹಾಗೂ ನಿಯಂತ್ರಿಸುವ ಕಾರ್ಯಾಚರಣೆಯ ಪರಿಶೀಲನೆಯನ್ನು ಗಮನಿಸಬಹುದು ಪುನಹ ಇವುಗಳನ್ನು ನಾವು CPCP ಹೆಣ್ಣು ಅಂದರೆ ತುಕ್ಕು ತಡೆಗಟ್ಟುವ ಪರಿಶೀಲನೆ ಮತ್ತು ನಿಯಂತ್ರಿಸುವ ಪರಿಶೀಲನೆ ಆಗಿರುತ್ತದೆ ಇವುಗಳನ್ನು ನಾವು ವಿವಿಧ ಪುನರಾವರ್ತನೆಯಲ್ಲಿ ಅಂದರೆ 12 ತಿಂಗಳು 24 ತಿಂಗಳು 36 ತಿಂಗಳು 48 ತಿಂಗಳು 60 ತಿಂಗಳುಗಳಲ್ಲಿ ಪರೀಕ್ಷಿಸಬೇಕು ಹೀಗಾಗಿ CPCP ಕಾರ್ಯಕ್ರಮವು ಅಂದರೆ ತುಕ್ಕು ತಡೆಗಟ್ಟುವ ಮತ್ತು ನಿಯಂತ್ರಿಸುವ ಕಾರ್ಯಕ್ರಮದ ಪರಿಶೀಲನೆಯೂ ವಿವಿಧ ಪುನರಾವರ್ತನೆಯಲ್ಲಿ ವಿವಿಧ ಸಮಯದ ಮಿತಿಗಳಲ್ಲಿ ಅಂದರೆ 12 ತಿಂಗಳು 24 ತಿಂಗಳು 36 ತಿಂಗಳು 48 ತಿಂಗಳು 60 ತಿಂಗಳುಗಳಲ್ಲಿ ಪರೀಕ್ಷಿಸಬೇಕು ಈಗ ವಿಮಾನದಲ್ಲಿ ಹಲವಾರು ಪ್ರಮುಖವಾದಂತಹ ಸಂರಚನಾ ಭಾಗಗಳು ಇರುತ್ತವೆ ವಿಮಾನದ ಭಾಗಗಳ ವಿಂಗಡನೆಯು ಪ್ರಮುಖ ಸಂರಚನಾ ಭಾಗ ಅಂದರೆ ಅದು ವಿಮಾನವನ್ನು ಎತ್ತು ಹಿಡಿಯಲು ಮತ್ತು ಹೊರೆಯನ್ನು ತೆಗೆದುಕೊಳ್ಳಲು ಆಗಿರುತ್ತವೆ ಮತ್ತು ಇಂತಹ ಭಾಗಗಳು ಹಾನಿಗೆ ಒಳಗಾದರೆ ಅದು ವಿಮಾನದ ಸಂರಚನೆಯನ್ನು ದುರಂತಕ್ಕೆ ಒಳಗಾಗುತ್ತದೆ ಇಂತಹ ಪ್ರಮುಖವಾದಂತಹ ಸಂರಚನಾ ಭಾಗಗಳನ್ನು ನೋಡಿಕೊಳ್ಳಲು ಇನ್ನಿತರ ಸಂರಚನಾ ಪರಿಶೀಲನೆ ಕಾರ್ಯಕ್ರಮವನ್ನು ಗಮನಿಸಬೇಕಾಗುತ್ತದೆ ಅವುಗಳನ್ನು ನಾವು SSIP ಎನ್ನುತ್ತೇವೆ ಯಾವುದೇ ವಿಮಾನವನ್ನು ಒಪ್ಪಿಗೆ ನೀಡಿರುವಂತಹ ವಿಮಾನದ ನಿರ್ವಹಣ ಕಾರ್ಯಕ್ರಮದಲ್ಲಿ ತಿಳಿಸಿರುವ ಅವಶ್ಯಕತೆಯ ತಕ್ಕಂತೆ ನಿರ್ವಹಿಸಲು ಸೂಚನೆಗಳ ಪ್ರಕಾರ ವಿಮಾನದ ತಯಾರಿಕರು ತಿಳಿಸಿರುವ ಹಾಗೆ ನಿಯಮಿತ ಪರಿಶೀಲನೆಯನ್ನು ವಿವಿಧ ಮಧ್ಯಂತರಗಳಲ್ಲಿ ಮಾಡಬೇಕಾಗುತ್ತದೆ ನಾವು ಈಗಾಗಲೇ ನೋಡಿರುವ ಹಾಗೆ ಕಾರ್ಯಾಚರಣೆ 1 ರಿಂದ 4 ಮತ್ತು ಕಾರ್ಯಾಚರಣೆ 5 ರಿಂದ 25 ಹಾಗೂ ವಿವಿಧ ನಿರ್ದಿಷ್ಟ ವಾದಂತಹ ಪರಿಶೀಲನ ಕಾರ್ಯಾಚರಣೆಗಳನ್ನು ಗಮನಿಸಿದ್ದೇವೆ ನಿಯಮಿತ ಪರಿಶೀಲನೆ ಗಳನ್ನು ಹೊರತುಪಡಿಸಿ ವಿಮಾನವನ್ನು ತುಕ್ಕು ಹಿಡಿಯುವುದಕ್ಕೆ ಪರಿಶೀಲನೆಯನ್ನು ಮಾಡಬೇಕಾಗುತ್ತದೆ ಅದನ್ನು ನಾವು CPCP ಅಂದರೆ ತುಕ್ಕು ತಡೆಗಟ್ಟುವ ಮತ್ತು ನಿಯಂತ್ರಿಸುವ ಕಾರ್ಯಕ್ರಮ ಆಗಿರುತ್ತದೆ ಮತ್ತೆ ಇದನ್ನು ವಿವಿಧ ಪುನರಾವರ್ತನೆಯಲ್ಲಿ ಅಂದರೆ 12 ತಿಂಗಳು 24 ತಿಂಗಳು 36 ತಿಂಗಳು 48 ತಿಂಗಳು 60 ತಿಂಗಳುಗಳಲ್ಲಿ ಪರೀಕ್ಷಿಸಬೇಕು ಈಗ ಇಲ್ಲಿ ಇನ್ನೊಂದು ಕಾರ್ಯಕ್ರಮ ಇದೆ ಅದನ್ನು SSIP ಎನ್ನುತ್ತೇವೆ ಇದನ್ನು ಏಕೆ ಮಾಡಲಾಗುತ್ತದೆ ಅಂದರೆ ಇದರಿಂದ ಪ್ರಮುಖವಾದಂತಹ ಸಂರಚನಾ ಭಾಗಗಳನ್ನು ಸಂರಕ್ಷಿಸಬಹುದು ಅದನ್ನು ನಾವು SSIP ಅಂದರೆ ಪೂರಕ ಸಂರಚನ ಪರಿಶೀಲನೆ ಕಾರ್ಯಕ್ರಮ ಎನ್ನುತ್ತೇವೆ ಇವೆಲ್ಲವೂ ವಿವಿಧ ಪ್ರಕಾರದ ಪೂರಕ ಕ್ಷಮಿಸಿ ಇವೆಲ್ಲವೂ ವಿಮಾನದ ರೆಕ್ಕೆಗಳಲ್ಲಿ ಎಂಪಿನೇಜಗಳಲ್ಲಿ ಮತ್ತು ಫ್ಯೂಸೆಲಾಜ್ಗಳಲ್ಲಿನ ವಿವಿಧ ಪ್ರಕಾರದ ಸಂರಕ್ಷಣಾ ಅಂಗಗಳು ಪ್ರಮುಖ ಸಂರಚನಾ ಅಂಗಗಳು ಆಗಿರುತ್ತದೆ ಹಾಗಾದರೆ ಪ್ರಮುಖ ಸಂರಚನೆ ಭಾಗಗಳನ್ನು ನೋಡಿಕೊಳ್ಳಬೇಕಾದರೆ ಪೂರಕ ಪರಿಶೀಲನೆಯ ಪತ್ರವನ್ನು ತಯಾರಕರು ಸೃಷ್ಟಿಸಬೇಕಾಗುತ್ತದೆ ಈ ಪೂರಕ ಪರಿ ಪರಿಷೆ ಪರಿಶೀಲನೆ ಕಾರ್ಯಕ್ರಮವನ್ನು SSIP ಎನ್ನುತ್ತೇವೆ ಅದು ವಿಮಾನದ ಪ್ರಸ್ತುತ ಬಳಕೆಯ ಪರೀಕ್ಷೆ ಮತ್ತು ಪರಿಶೀಲನೆಯ ವಿಧಾನ ಆಗಿರುತ್ತದೆ ಪ್ರಮುಖವಾದಂತಹ ಪರಿಶೀಲನಾ ಕಾರ್ಯಕ್ರಮವು ಪ್ರತಿಯೊಂದು ಪ್ರಮುಖವಾದ ಸಂರಚನಾ ಭಾಗಕ್ಕೆ ಆಗಿರುತ್ತದೆ ಪ್ರಮುಖವಾದಂತಹ ಸಂರಚನಾ ಭಾಗ ಅಂದರೆ ಅದರ ವಿಫಲತೆ ಕಂಡುಹಿಡಿಯಲು ಆಗುವುದಿಲ್ಲ ಅದರಿಂದ ವಿಮಾನವನ್ನು ಕಳೆದುಕೊಳ್ಳಬಹುದು ಇಂತಹ ಪ್ರಮುಖ ಸಂರಚನಾ ಭಾಗಗಳನ್ನು ಆಯ್ಕೆ ಮಾಡುವುದು ಬಳಲಿಕೆಯ ತುಕ್ಕು ತುಕ್ಕಿನ ಒತ್ತಡ ಅಥವಾ ಅಪಘಾತದಿಂದ ಆಗಿರುವ ಹಾನಿ ಇಂತಹ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ನೀವು ಇವುಗಳಿಂದ ಪ್ರಮುಖ ಸಂರಚನಾ ಭಾಗಗಳನ್ನು ಗುರುತಿಸಬಹುದು ಹೀಗಾಗಿ ಪ್ರಮುಖ ಸಂರಚನಾ ಭಾಗಗಳನ್ನು ನೋಡಿಕೊಳ್ಳಬೇಕಾದರೆ ಪೂರಕ ಪರಿಶೀಲನಾ ಪತ್ರ ಅಂದರೆ ಪೂರಕ ಸಂರಚನೆ ಪರಿಶೀಲನೆ ಕಾರ್ಯಕ್ರಮ ಎಂದು ತಯಾರಕರು ಸೃಷ್ಟಿಸುತ್ತಾರೆ ಅದು ಪ್ರಸ್ತುತ ವಿಮಾನದ ಬಳಕೆಯ ಪರೀಕ್ಷೆಯ ಮತ್ತು ಪರಿಶೀಲನೆ ಮೇಲೆ ಆಧಾರಿತವಾಗಿರುತ್ತದೆ ಪ್ರಾಯೋಗಿಕ ರೀತಿಯಲ್ಲಿ ಪರಿಶೀಲನೆಯ ಕಾರ್ಯಕ್ರಮವನ್ನು ಪ್ರತಿಯೊಂದು ಪ್ರಮುಖವಾದ ಸಂರಚನೆ ಭಾಗಕ್ಕೆ ಮಾಡಲಾಗುತ್ತದೆ ಪ್ರಮುಖವಾದ ಸಂರಚನಾ ಭಾಗ ಅಂದರೆ ಈ ಸಂರಚನೆಯ ವಿಫಲತೆಯು ಕಂಡು ಬರಲಿಲ್ಲವೆಂದರೆ ಅದು ವಿಮಾನವನ್ನು ಕಳೆದುಕೊಳ್ಳುವ ಸ್ಥಿತಿಯನ್ನು ತರುತ್ತದೆ ಪ್ರಮುಖ ಸಂರಚನೆ ಭಾಗದ ಆಯ್ಕೆಯು ಬಳಲಿಕೆ ತುಕ್ಕು ತುಕ್ಕಿನ ಒತ್ತಡ ಅಥವಾ ಅಪಘಾತದಿಂದ ಆಗಿರುವ ಹಾನಿ ಇಂತಹ ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ ಪೂರಕ ಸಂರಚನೆ ಪರಿಶೀಲನೆ ಕಾರ್ಯಕ್ರಮವು ತಯಾರಕರು ಕಾರ್ಯನಿರ್ವಾಹಕರು ಮತ್ತು ಸಂಬಂಧಪಟ್ಟ ನಿಯಂತ್ರಣ ಅಧಿಕಾರಿಗಳ ಪ್ರಯತ್ನಗಳಿಂದ ಅಭಿವೃದ್ಧಿ ಆಗುತ್ತದೆ ಈ ಪರಿಶೀಲನೆ ಕಾರ್ಯಕ್ರಮವು ಪ್ರಸ್ತುತ ಸಂರಚನೆ ನಿರ್ವಹಣೆಯ ಪರಿಶೀಲನೆ ಮತ್ತು ವಿಮಾನವು ವಾಯು ಯೋಗ್ಯತೆಯನ್ನು ಹೊಂದಲು ಅವಶ್ಯಕ ಪೂರಕ ಪರಿಶೀಲನೆಗಳ ಪ್ರತಿ ವರ್ಷ ಸಂಗ್ರಹಿಸಿರುವ ಅಂತಹ ಮಾಹಿತಿಯನ್ನು ಹೊಂದಿರುತ್ತದೆ ಈ ರೀತಿ ಈ SSIP ಕಾರ್ಯಕ್ರಮವು ನಿರ್ವಾಹಕರ ಮಾಹಿತಿ ನಿಯಂತ್ರಕ ಅಧಿಕಾರಿಗಳಿಂದ ಮತ್ತು ತಯಾರಕರ ಸಂಶೋಧನೆಯ ಮೇಲೆ ಅವಲಂಬಿತ ಇರುವುದನ್ನು ನೀವು ಗಮನಿಸಬಹುದು ಹೀಗಾಗಿ ಇವೆಲ್ಲ ಮಾಹಿತಿಗಳ ಆಧಾರದ ಮೇಲೆ SSIP ಕಾರ್ಯಕ್ರಮವು ಪ್ರಮುಖ ಸಂರಚನೆ ಭಾಗಗಳನ್ನು ನೋಡಿಕೊಳ್ಳುತ್ತದೆ ಏಕೆಂದರೆ ವಿಮಾನವು ಹಳೆಯದು ಆದಹಾಗೆ ಪ್ರಮುಖ ಸಂರಚನೆ ಭಾಗಗಳನ್ನು ನೋಡಿಕೊಳ್ಳಬೇಕಾಗುತ್ತದೆ ತುಕ್ಕು ಹಿಡಿಯುವುದನ್ನು ಸಂರಚನೆ ಹಾನಿಯನ್ನು ನಿಖರವಾಗಿ ನೋಡಬೇಕಾಗುತ್ತದೆ ಹೀಗಾಗಿ ಇದರಿಂದ ಒಂದು ನಿರ್ದಿಷ್ಟವಾದ ವಿಮಾನಕ್ಕೆ ಪ್ರಮುಖ ಸಂರಚನೆ ಭಾಗವನ್ನು ನೋಡಿಕೊಳ್ಳಲು ತಯಾರಕರು ಪೂರಕ ಸಂರಚನೆ ಪರಿಶೀಲನೆ ಪತ್ರವನ್ನು ಆಯ್ದುಕೊಳ್ಳುತ್ತಾರೆ ಈ ಪ್ರಸ್ತುತ ಪರಿಶೀಲನೆ ಕಾರ್ಯಕ್ರಮ ತುಕ್ಕು ಮತ್ತು ಅಪಘಾತದ ಹಾನಿಯನ್ನು ಕಂಡುಹಿಡಿಯಲು ಸಾಕಷ್ಟು ಪರಿಣಾಮಕಾರಿಯಾಗಿರುತ್ತದೆ ಈ ಪೂರಕ ಸಂರಚನೆ ಪರಿಶೀಲನೆ ಕಾರ್ಯಕ್ರಮವು ಬಳಲಿಕೆಯ ಹಾನಿ ಕಂಡುಹಿಡಿಯಲು ಪರಿಣಾಮಕಾರಿಯಾಗಿರುತ್ತದೆ ಇದರ ಸಂಭಾವನೆಯೂ ಸಮಯಕ್ಕೆ ತಕ್ಕಂತೆ ಹೆಚ್ಚಿಗೆ ಆಗುತ್ತದೆ ಬಳಲಿಕೆಯ ಹಾನಿಯು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿಗೆ ಆಗುವುದರಿಂದ ಬಿರುಕಿನ ಉದ್ದವು ಹೆಚ್ಚಿಗೆ ಆಗುತ್ತದೆ ಮುಂಚಿತವಾಗಿ ಕಂಡು ಹಿಡಿಯುವುದರಿಂದ ಮತ್ತು ಅದನ್ನು ಸರಿಪಡಿಸುವುದುರಿಂದ ಹಾನಿಯನ್ನು ಕಡಿಮೆ ಮಾಡಬಹುದು ಮತ್ತು ಸರಿಪಡಿಸುವ ಪ್ರಮಾಣವು ಕಡಿಮೆಯಾಗುತ್ತದೆ ಈ ಪೂರಕ ಸಂರಚನೆಯ ಕಾರ್ಯಕ್ರಮವು ಕೇವಲ 206 ಮಾದರಿ ಅಭಿಮಾನಿಗಳಿಗೆ ಅಂದರೆ ಕೇವಲ 40000 ಹಾರಿದ ಗಂಟೆಗಳಿಗೆ ಮಾತ್ರ ಮಾನ್ಯವಾಗಿರುತ್ತದೆ ಇದಕ್ಕಿಂತ ಹೆಚ್ಚಿಗೆ ಇದ್ದಲ್ಲಿ ವಿಮಾನದ ವಾಯು ಯೋಗ್ಯತೆಯೂ ಉಳಿದುಕೊಳ್ಳುವುದು ಖಚಿತವಾಗಿ ಇರುವುದಿಲ್ಲ 40000 ಹಾರಿದ ಗಂಟೆ ಆದ ಮೇಲೆ ಸಂರಚನೆಯನ್ನು ನಿವೃತ್ತಿ ಪಡಿಸಬೇಕಾಗುತ್ತದೆ ಹೀಗೆ ಇಲ್ಲಿ ಒಂದು ಉದಾಹರಣೆ ಇದೆ ಇಲ್ಲಿ ತಯಾರಕರು ವಿಮಾನದ ಜೀವಿತಾವಧಿಯನ್ನು 40000 ಹಾರಿದ ಗಂಟೆ ಎಂದು ಸೀಮಿತಪಡಿಸಿದ್ದಾರೆ ಇದು ಏನು ತಿಳಿಸುತ್ತದೆ ಅಂದರೆ 40000 ಹಾರಿದ ಗಂಟೆ ಆದಮೇಲೆ ವಿಮಾನವು ವಾಯು ಯೋಗ್ಯತೆಯನ್ನು ಹೊಂದಿರುವುದಿಲ್ಲ ಎಂದು ತಿಳಿಸುತ್ತದೆ ಇದು ಸೆಸ್ನಾ 206 ವಿಮಾನಕ್ಕೆ ಆಗಿದೆ ಪೂರಕ ಸಂರಚನೆ ಪರಿಶೀಲನೆ ಕಾರ್ಯಕ್ರಮದ ಕಾರ್ಯವು ಏನೆಂದರೆ ಬಳಲಿಕೆಯಿಂದ ಆಗಿರುವಂತಹ ಹಾನಿ ಹೆಚ್ಚಿನ ತೂಕ ಅಥವಾ ಅಪ್ರಸ್ತುತ ಪರಿಶೀಲನೆಯಿಂದ ಮತ್ತು ದೃಶ್ಯ ಪರಿಶೀಲನೆಯಿಂದ ದೊರಕಿರುವ ಅಂತಹ ತುಕ್ಕು ಕಂಡುಹಿಡಿಯುವುದು ಆಗಿರುತ್ತದೆ ಈ ಪೂರಕ ಪರಿಶೀಲನೆಯ ಪತ್ರವು ಕೇವಲ ಪ್ರಾರ್ಥಮಿಕ ಅಥವಾ ದ್ವಿತೀಯ ಸಂರಚನಾ ಭಾಗಗಳಿಗೆ ಇಂಜಿನ್ ಗೆ ವಿದ್ಯುತ್ ಯಂತ್ರಗಳಿಗೆ ಆಗಿರುತ್ತದೆ ಮತ್ತು ಪ್ರಾರ್ಥಮಿಕ ಹಾಗೂ ದ್ವಿತಿಯ ಘಟಕಗಳನ್ನು ಈ ಪತ್ರವು ಹೊಂದಿರುವುದಿಲ್ಲ ಈಗ ಈ SID ಕೇವಲ ನಿರ್ದಿಷ್ಟ ಭಾಗಗಳಿಗೆ ಅಥವಾ ಘಟಕಗಳಿಗೆ ಆದರೆ ನೀವು ಅದರ ಅಕ್ಕಪಕ್ಕದ ಭಾಗಗಳನ್ನು ಮತ್ತು ಉಪಕರಣಗಳನ್ನು ಸಹ ಪರಿಶೀಲನೆ ಮಾಡಬೇಕು ಈ ಪ್ರದೇಶದ ಹೊರಗೆ ಯಾವುದಾದರೂ ಸಮಸ್ಯೆಯೂ ಕಂಡುಬಂದರೆ ಅದನ್ನು ತಯಾರಿಕರಿಗೆ ತಿಳಿಸಬೇಕು ಇದು ಪ್ರಮುಖವಾಗಿರುತ್ತದೆ ಪರಿಶೀಲನೆಯನ್ನು ಮಾಡುವಾಗ ಅಕ್ಕಪಕ್ಕದ ಜಾಗದಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತದೆ ಮತ್ತು ಕೆಲವೊಮ್ಮೆ ತಪ್ಪುಗಳನ್ನು ಸಮಸ್ಯೆಗಳನ್ನು ಅಕ್ಕಪಕ್ಕದ ಜಾಗದಲ್ಲಿ ಸಿಕ್ಕಿದರೆ ಅದನ್ನು ತಯಾರಿಕರಿಗೆ ತಿಳಿಸಬೇಕು ತುಕ್ಕು ತಡೆಗಟ್ಟುವ ಮತ್ತು ನಿಯಂತ್ರಿಸುವ ಕಾರ್ಯಕ್ರಮವು CPCP ಪ್ರತಿಯೊಂದು ವಿಮಾನಕ್ಕೆ ಸೃಷ್ಟಿಸುತ್ತದೆ ಸಾಮಾನ್ಯವಾದ ನಿರ್ವಹಣೆಯ ಜೊತೆಗೆ ಪ್ರಮುಖ ಸಂರಚನಾ ಭಾಗಗಳ ಪರಿಶೀಲನೆಯನ್ನು ತುಕ್ಕು ಪರಿಶೀಲನೆಯನ್ನು ವಿಮಾನದ ಅಥವಾ ಇಂಜಿನ್ ಅಥವಾ ಪ್ರೊಪೆಲ್ಲರ್ ತಯಾರಕರನ್ನು ಮತ್ತು ಸಾಮಾನ್ಯವಾದ ಕಾರ್ಯನಿರ್ವಹಣೆಯ ಪುಸ್ತಕವನ್ನು ಕಾರ್ಯದ ಸೂಚನೆಗಳನ್ನು ಮತ್ತು ಪತ್ರಗಳನ್ನು ನಿರ್ವಾಹಕನ ಮಾರ್ಗದರ್ಶನಕ್ಕೆ ನೋಡಿಕೊಳ್ಳಬೇಕಾಗುತ್ತದೆ ನೀವು ಇಲ್ಲಿ ಒಂದು ಕಾರ್ಯದ ಬುಲೆಟಿನ್ ಉದಾಹರಣೆಯನ್ನು ಗಮನಿಸಬಹುದು ಇದು ಅವಶ್ಯಕವಾಗಿರುವ ಕಾರ್ಯದ ಬುಲೆಟಿನ್ ಆದ್ದರಿಂದ ಅದಕ್ಕೆ ಕೆಂಪು ಬಣ್ಣವನ್ನು ನೀಡಲಾಗಿದೆ ಇದು ವಿಷಯವನ್ನು ಪರಿಣಾಮವನ್ನು ಅನುಸರಣೆಯ ಸಮಯವನ್ನು ಮತ್ತು ಏಕೆ ಕಾರ್ಯದ ಬುಲೆಟಿನ್ ನೀಡಲಾಗಿದೆ ಎಂಬುವ ಮಾಹಿತಿಯನ್ನು ತಿಳಿಸುತ್ತದೆ ಇದು ಯಾವ ರೀತಿಯ ನಿರ್ವಹಣೆಯನ್ನು ಮಾಡಬೇಕು ಎಂಬುದನ್ನು ತಿಳಿಸುತ್ತದೆ ಅ ನಿರ್ದಿಷ್ಟವಾದಂತಹ ವಿಮಾನದಲ್ಲಿ ಕಾರ್ಯದ ಸೂಚನೆಗಳನ್ನು ನೀವು ಗಮನಿಸಬಹುದು ಈ ಕಾರ್ಯದ ಸೂಚನೆಗಳು ನಿರ್ದಿಷ್ಟವಾದ ಕಾರ್ಯದ ಬುಲೆಟಿನ್ಗಳಲ್ಲಿ ನಿರ್ವಾಹಕ ಹಂತಗಳನ್ನು ವಿವರದಲ್ಲಿ ಸೂಚಿಸುತ್ತದೆ ನಂತರ ಇಲ್ಲಿ ಕಾರ್ಯದ ಪಾತ್ರಗಳು ಇರುತ್ತವೆ ಅವುಗಳನ್ನು ತಯಾರಕರು ನೀಡಿರುತ್ತಾರೆ ಇಲ್ಲಿ ವಿವಿಧ ಬಗೆಯ ಪರಿಶೀಲನೆಗಳು ಇರುತ್ತದೆ ಅವುಗಳನ್ನು ವಿಮಾನದ ಮೇಲೆ ಮಾಡಲಾಗುತ್ತದೆ ಅಲ್ಲಿ ಯಾಂತ್ರಿಕ ಪರಿಶೀಲನೆ ದೃಶ್ಯ ಪರಿಶೀಲನೆ ಕೆಪ್ಯಾಸಿಟಿ ಪರೀಕ್ಷೆ ಕುಲಂಕುಶ ಪರೀಕ್ಷೆ ಸೋರಿಕೆ ಪರೀಕ್ಷೆ ಮಾಪನಾಂಕ ದ ಪರೀಕ್ಷೆ ಇರುತ್ತದೆ ಯಾಂತ್ರಿಕ ಪರಿಶೀಲನೆ ಬಗ್ಗೆ ಗಮನಿಸೋಣ ಇದು ಎರಡು ಬಗೆಯ ಅಂದರೆ ನಿತ್ಯದ ಪರಿಶೀಲನೆ ಮತ್ತು ವಿವರದಲ್ಲಿ ಪರಿಶೀಲನೆಯನ್ನು ಹೊಂದಿರುತ್ತದೆ ಆ ಭಾಗವು ಅಥವಾ ಆ ಸ್ಥಿತಿಯು ಮಾಪನಗಳನ್ನು ಉಪಯೋಗಿಸಿಕೊಂಡು ಅಥವಾ ಪರಿಶೀಲನಾ ಉಪಕರಣಗಳನ್ನು ಉಪಯೋಗಿಸಿಕೊಂಡು ಅವಶ್ಯಕತೆಯನ್ನು ಅನುಸರಿಸುತ್ತದೆ ದೃಶ್ಯ ಪರಿಶೀಲನೆಯಲ್ಲಿ ಭಾಗಗಳ ನಿಖರವಾದ ಪರಿಶೀಲನೆಯನ್ನು ಅದರ ಸ್ಥಿತಿ ಸಾಮರ್ಥ್ಯಗಳನ್ನು ಕಂಡುಹಿಡಿಯಲು ಆಗಿರುತ್ತದೆ ಅವುಗಳನ್ನು ಬ್ಯಾಟರಿ ವಿಭಾಗದಲ್ಲಿ ಬ್ಯಾಟರಿ ಪರಿಶೀಲನೆ ಅಥವಾ ಪರೀಕ್ಷೆಯಲ್ಲಿ ಉಪಯೋಗಿಸಲಾಗುತ್ತದೆ ಬ್ಯಾಟರಿ ತಯಾರಕರ ವಿಧಾನದ ಆಧಾರದ ಮೇಲೆ ಬ್ಯಾಟರಿಗಳ ಸ್ಥಿತಿಯನ್ನು ನೋಡಬೇಕಾದರೆ ಅಂದರೆ ಅದು ಅದರ ಗರಿಷ್ಠ ಪ್ರಮಾಣದ 80 ಪ್ರತಿಶತ ನೀಡಬೇಕಾಗುತ್ತದೆ ಅದನ್ನು 80 ಪ್ರತಿಶತದಿಂದ 30 ನಿಮಿಷಗಳಲ್ಲಿ ಕಡಿಮೆ ಮಾಡಿದಾಗ ತುರ್ತುಪರಿಸ್ಥಿತಿಯ ಸಾಮರ್ಥ್ಯವು ತಿಳಿದುಬರುತ್ತದೆ ಕುಲಂಕುಶ ಪರೀಕ್ಷೆ ಅಂದರೆ ಭಾಗವನ್ನು ಸಂಪೂರ್ಣವಾಗಿ ಬಿಚ್ಚಿ ಮತ್ತೆ ಪುನಹ ಮೂಲಸ್ಥಿತಿಗೆ ಮರು ಸೃಷ್ಟಿಸುವುದು ಮತ್ತು ಬದಲಾಯಿಸುವುದು ಅಥವಾ ಕಾರ್ಯ ದಲ್ಲಿರುವ ಭಾಗಗಳನ್ನು ಬದಲಾಯಿಸುವುದು ಸೋರಿಕೆ ಪರೀಕ್ಷೆ ನಿಯಂತ್ರಣದ ಒತ್ತಡದಲ್ಲಿನ ಪೀಟಟ್ ಸ್ಟ್ಯಾಟಿಕ್ ಉಪಕರಣ ಆಗಿರುತ್ತದೆ ಅದರಲ್ಲಿ ಸೋರಿಕೆ ಅಥವಾ ಸರಿಯಾದ ಕಾರ್ಯನಿರ್ವಹಣೆಯನ್ನು ಗಮನಿಸಲು ಅಂದರೆ ಅಲ್ಟಿಮೀಟರ್ ಏರ್ ಸ್ಪೀಡ್ ಇಂಡಿಕೇಟರ್ ಮತ್ತು ವರ್ಟಿಕಲ್ ಸ್ಪೀಡ್ ಇಂಡಿಕೇಟರ್ ಗಮನಿಸಬೇಕುಮಾಪನಾಂಕದ ಪರೀಕ್ಷೆ ಅಂದರೆ ಇದು ಸರಿಯಾದ ಮೌಲ್ಯವನ್ನು ತೋರಿಸುತ್ತಿದೆ ಎಂದು ಮಾನದಂಡದ ಜೊತೆಗೆ ಹೋಲಿಸಿ ತಿಳಿಸುತ್ತದೆ ಇದರಿಂದ ಉಪಕರಣದ ನಿಖರತೆಯು ತಿಳಿಯುತ್ತದೆ ಇವೆಲ್ಲ ಪರಿಶೀಲನೆಯನ್ನು ಹೊರತುಪಡಿಸಿ ಇಲ್ಲಿ ವಿವಿಧ ಪ್ರಕಾರದ ಪರಿಶೀಲನೆಗಳನ್ನು ಮಾಡಬೇಕಾಗುತ್ತದೆ ಅಲ್ಲಿ ಯಾವುದಾದರೂ ಘಟನೆಯು ಸಂಭವಿಸಿದರೆ ಅಂದರೆ ಅಲ್ಲಿ ಬಿರುಸಾದ ಲ್ಯಾಂಡಿಂಗ್ ಅಥವಾ ಹೆಚ್ಚಿನ ತೂಕದ ಲ್ಯಾಂಡಿಂಗ್ ಆದರೆ ಅದಕ್ಕೆ ಕೆಲವೊಂದು ಪರಿಶೀಲನೆಗಳು ಅವಶ್ಯಕವಾಗಿರುತ್ತದೆ ಸಂರಚನೆಯಲ್ಲಿ ಒತ್ತಡವು ಲ್ಯಾಂಡಿಂಗ್ದಿಂದ ಸೃಷ್ಟಿಯಾಗಿರುತ್ತದೆ ಅಂದರೆ ಕೇವಲ ಒಟ್ಟು ತೂಕದಿಂದ ಅಲ್ಲ ಮತ್ತು ಎಷ್ಟು ಪ್ರಮಾಣದ ಘಟನೆಯು ಆಗಿದೆ ಎಂಬುವುದರ ಮೇಲೆ ಆಗಿರುತ್ತದೆ ಆದರೆ ಲಂಬ ವೇಗವನ್ನು ಕಂಡುಹಿಡಿಯುವುದು ಕಷ್ಟವಾಗಿರುವುದರಿಂದ ತಾಗುವಂತಹ ಕ್ಷಣದಲ್ಲಿ ಲ್ಯಾಂಡಿಂಗ್ ಸಾಕಷ್ಟು ಪ್ರಮಾಣದ ಒತ್ತಡವನ್ನು ಹೊಂದಿರುತ್ತದೆ ಎಂದು ಹೇಳುವುದು ಕಷ್ಟವಾಗುತ್ತದೆ ಆದರೆ ಇದರಿಂದ ಸಂರಚನೆಯಲ್ಲಿ ಹಾನಿಯಾಗುತ್ತದೆ ಈ ಕಾರಣದಿಂದ ವಿಶೇಷವಾದ ಪರಿಶೀಲನೆಯನ್ನು ಲ್ಯಾಂಡಿಂಗ್ ಆದಮೇಲೆ ಮಾಡಬೇಕಾಗುತ್ತದೆ ಅಲ್ಲಿ ವಿನ್ಯಾಸದ ಒಟ್ಟು ತೂಕವನ್ನು ಮೀರಿದರೆ ಅಥವಾ ಬಿರುಸಾದ ಲ್ಯಾಂಡಿಂಗ್ ಆದಮೇಲೆ ಅಥವಾ ನಂತರವೂ ಅಂದರೆ ವಿಮಾನವು ವಿನ್ಯಾಸದ ಲ್ಯಾಂಡಿಂಗ್ ತೂಕವನ್ನು ಮೀರದೆ ಇರುವಂತಹ ಸ್ಥಿತಿಯಲ್ಲಿ ಆಗಿರಬಹುದು ಹೀಗಾಗಿ ಲ್ಯಾಂಡಿಂಗ್ ಸಮಯದಲ್ಲಿ ನಿರಿಗೆ ಬಿದ್ದಿರುವಂತಹ ರೆಕ್ಕೆಯ ಹೊದಿಕೆಯು ಹೆಚ್ಚಿನ ಪ್ರಮಾಣದ ತೂಕವನ್ನು ಹೊಂದಿರುತ್ತದೆ ಎಂದು ಕಂಡುಹಿಡಿಯಲು ಸರಳವಾಗಿ ಸೂಚಿಸುತ್ತದೆ ಇನ್ನೊಂದು ಸರಳವಾಗಿ ಕಂಡುಹಿಡಿಯುವ ಅಂಶವೆಂದರೆ ಇಂಧನದ ಸೋರಿಕೆ ಹಾಗಾದರೆ ನಿರಿಗೆ ಬಿದ್ದಿರುವಂತಹ ರೆಕ್ಕೆಯ ಹೊದಿಕೆ ಅಥವಾ ರಿವೈಟ್ಗಳಿಂದ ಸೋರುತ್ತಿರುವ ಇಂಧನವು ನಮಗೆ ಸೂಚನೆಗಳು ಆಗುತ್ತದೆ ಇವೆಲ್ಲವೂ ವಿಮಾನವು ಬಿರುಸಾದ ಲ್ಯಾಂಡಿಂಗ್ ಮಾಡಿದೆ ಅಥವಾ ಕೆಟ್ಟದಾದ ಲ್ಯಾಂಡಿಂಗ್ಮಾಡಿದೆ ಎಂದು ಹೇಳುವ ಕೆಲವೊಂದು ಸೂಚನೆಗಳಾಗಿವೆ ಮತ್ತು ಅವುಗಳಿಗೆ ನೀವು ಪರಿಶೀಲನೆಯನ್ನು ಮಾಡಬೇಕಾಗಿದೆ ಇನ್ನೊಂದು ಸಾಧ್ಯವಾದ ಅಂಗ ಅಂದರೆ ಸ್ಪಾರ್ ವೆಬ್ ಬಲ್ಕ್ ಹೆಡ್ ಮೂಗಿನ ಹೊದಿಕೆ ಮತ್ತು ಕುಡಿಸುವುದು ಹೊದಿಕೆ ಮತ್ತು ರೆಕ್ಕೆ ಮತ್ತು ಫ್ಯೂಸೆಲಾಜ್ ಸ್ಟ್ರಿಂಜರ್ ಆಗಿರಬಹುದು ಇವೆಲ್ಲವುಗಳ ಪ್ರದೇಶವು ಅತಿರಿಕ್ತ ವಾದಂತಹ ವ್ಯತ್ಯಾಸವನ್ನು ತೋರಿಸದಿದ್ದರೆ ಅಲ್ಲಿ ಯಾವುದೇ ಹಾನಿಕಾರಕ ಸಂಭಾವನೆಗಳು ಆಗಿರುವುದಿಲ್ಲ ಎಂದು ಊಹಿಸಿಕೊಳ್ಳಬಹುದು ಅಲ್ಲಿ ಹಾನಿ ಏನಾದರೂ ಪತ್ತೆಯಾದರೆ ಪರಿಶೀಲನೆಯನ್ನು ಇನ್ನು ವಿವರದಲ್ಲಿ ಮಾಡಬೇಕಾಗುತ್ತದೆ ಮತ್ತು ಜೋಡಣೆಯನ್ನು ಪರೀಕ್ಷಿಸುವುದು ಅಗತ್ಯ ಆಗುತ್ತದೆ ವಿಮಾನವು ದಟ್ಟವಾದ ಟರ್ಬುಲೆನ್ಸ್ದಲ್ಲಿ ಹಾರಿದರೆ ಆಗ ವಿಶೇಷವಾದ ಟರ್ಬುಲೆನ್ಸ್ ಪರಿಶೀಲನೆಯನ್ನು ಮಾಡಬೇಕಾಗುತ್ತದೆ ಅದನ್ನು ವಿಮಾನದ ಪ್ರಯಾಣ ಮುಗಿದ ನಂತರ ದಟ್ಟವಾದ ಟರ್ಬುಲೆನ್ಸ್ ಮೂಲಕ ಮಾಡಬೇಕು ರೆಕ್ಕೆಯ ಮೇಲ್ಭಾಗ ಹಾಗೂ ಕೆಳಭಾಗದ ಪರಿಶೀಲನೆಯ ಮೇಲೆ ಹೆಚ್ಚಿನ ಒತ್ತಡವನ್ನು ನೀಡಬೇಕು ಏಕೆಂದರೆ ಅದರಿಂದ ಹೆಚ್ಚಿನ ಬಾಗುವಿಕೆ ಅಥವಾ ನಿರಿಗೆ ಶಾಶ್ವತವಾಗಿ ಬೀಳಬಹುದು ನಿರಿಗೆ ಇರುವ ಜಾಗದಲ್ಲಿ ಕೆಲವೊಂದು ರಿವೈಟ್ಗಳನ್ನು ಬಿಚ್ಚಿ ಅವುಗಳಲ್ಲಿನ ಬರಿಯ ಅಥವಾ ಸವಕಳಿ ಹೆಚ್ಚಿನ ಹಾಗೂ ಕಡಿಮೆ ಬಲದಲ್ಲಿ ಗಮನಿಸಬೇಕಾಗುತ್ತದೆ ಈಗ ವಿಮಾನವು ಮಿಂಚಿನ ಹೊಡೆತಕ್ಕೆ ಸಿಲುಕಿದರೆ ಹೀಗೆ ಆಗುವುದು ತುಂಬಾ ಕಡಿಮೆಆಗ ವಿಮಾನವನ್ನುಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಮತ್ತು ಅದರಿಂದ ಆದ ಹಾನಿಯನ್ನು ಕಂಡುಹಿಡಿಯಬೇಕು ವಿಮಾನಕ್ಕೆ ಮಿಂಚು ಬಡಿದಾಗ ವಿದ್ಯುಚ್ಛಕ್ತಿಯು ಸಂರಚನೆಯಿಂದ ಹಾದುಹೋಗಬೇಕು ಮತ್ತು ಹೊರಹೋಗಲು ಬಿಡಬೇಕು ಅಥವಾ ನಿಯಮಿತ ಭಾಗಗಳಿಂದ ಹೊರಹಾಕಬೇಕು ಇಂತಹ ನಿಯಮಿತ ಭಾಗಗಳು ವಿಮಾನಗಳಲ್ಲಿ ಪ್ರಾರ್ಥಮಿಕವಾದಂತಹ ಸ್ಟಾಸ್ಟಿಕ್ ವಿದ್ಯುತ್ ವಿಸರ್ಜನಾ ಅಂಗವಾಗಿರುತ್ತದೆಕೆಲವೊಂದು ಅತ್ಯಾಧುನಿಕ ವಿಮಾನಗಳಲ್ಲಿ ಶೂನ್ಯ ಕ್ಷೇತ್ರ ವಿಸರ್ಜನಾ ಅಂಗಗಳು ಇರುತ್ತವೆ ಹೆಚ್ಚಿನ ವೋಲ್ಟೇಜ್ ಇರುವಂತಹ ವಿದ್ಯುತ್ ಶಕ್ತಿಯು ಉತ್ತಮ ವಿದ್ಯುತ್ ವಾಹಕ ವಸ್ತುಗಳಲ್ಲಿ ಅಂದರೆ ಅಲ್ಯುಮಿನಿಯಂ ಅಥವಾ ಸ್ಟೀಲ್ ದಿಂದ ಹರಿದು ಹೋದರೆ ಹಾನಿಯು ಕನಿಷ್ಠ ವಾಗಿರುತ್ತದೆ ಅಥವಾ ಇಲ್ಲದಿರಬಹುದು ಆದರೆ ಹೆಚ್ಚಿನ ವೋಲ್ಟೇಜ್ ಇರುವಂತಹ ವಿದ್ಯುತ್ ಶಕ್ತಿಯು ಅಲೋಹದ ಸಂರಚನೆಯ ಮೂಲಕ ಅಂದರೆ ಫೈಬರ್ ಗ್ಲಾಸ್ ರಡೊಮ್ ಇಂಜಿನ್ ಕೌಲ್ ಅಥವಾ ಫೈಬರ್ ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಕಿಟಕಿ ಅಥವಾ ವಿದ್ಯುತ್ ಶಕ್ತಿಯಿಂದ ಬಂಧಿಸದೆ ಇರುವ ಸಂಯೋಜಿತ ವಸ್ತುಗಳು ಸುಟ್ಟು ಹೋಗುತ್ತದೆ ಮತ್ತು ಹೆಚ್ಚಿನ ಪ್ರಮಾಣದ ಹಾನಿಯನ್ನು ಸಂರಚನೆಗೆ ಮಾಡುತ್ತದೆ ದೃಶ್ಯ ಪರಿಶೀಲನೆಯೂ ಇಂತಹ ಸಂರಚನೆಗೆ ಅವಶ್ಯಕವಾಗಿರುತ್ತದೆ ಸುಟ್ಟು ಹೋಗಿರುವಂತಹ ಭಾಗವನ್ನು ಅಥವಾ ಸಂಯೋಜಿತ ವಸ್ತುವಿನ ಸವೆತವನ್ನು ಎಲ್ಲಾ ಸಂರಚನೆಯಲ್ಲಿ ಗಮನಿಸಬೇಕು ವಿದ್ಯುತ್ ಬಂಧನದ ಪಟ್ಟಿಗಳನ್ನು ಸ್ಟಾಸ್ಟಿಕ್ ವಿದ್ಯುತ್ ವಿಸರ್ಜನಾ ಅಂಗಗಳನ್ನು ಮತ್ತು ಶೂನ್ಯ ಕ್ಷೇತ್ರ ವಿಸರ್ಜನಾ ಅಂಗಗಳನ್ನು ಗಮನಿಸಬೇಕು